ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಹಲೋ ನಮ್ಮೊಂದಿಗೆ ಪ್ರೊ ವಿಶ್ವನಾಥನ್ ಇದ್ದಾರೆ ಇವರು ಮದ್ರಾಸ್ ಐಐಟಿಯಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಇವರು ಸುಮಾರು 35 ವರ್ಷಗಳ ಕಾಲ ಮದ್ರಾಸ್ ಐಐಟಿಯಲ್ಲಿ ಬೋಧಕರಾಗಿದ್ದರು ಇದು ಬಹಳ ಸಮಯ ನಿಮಗೆ ತಿಳಿದಿರುವ ಹೆಚ್ಚಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳ ವಯಸ್ಸಿಗಿಂತ ಹೆಚ್ಚು ಅವರು ಹಲವಾರು ಪುಸ್ತಕಗಳ ಲೇಖಕರಾಗಿದ್ದಾರೆ ರಸಾಯನಶಾಸ್ತ್ರದ ಇತರ ಪ್ರದೇಶಗಳಲ್ಲಿ ವೇಗವರ್ಧನೆಯ ಮತ್ತು ಶಕ್ತಿಯ ಕ್ಷೇತ್ರಗಳಲ್ಲಿ ಅವರು ಬಹಳ ಮುಖ್ಯವಾದ ತಜ್ಞ ಉತ್ತಮ ಸಾಧನೆ ಮಾಡಿದ ತಜ್ಞರಾಗಿದ್ದಾರೆ ಅವರು ನಮ್ಮ ದೇಶದಲ್ಲಿ ವಿಜ್ಞಾನದ ಅಭಿವೃದ್ಧಿಗೆ ಹಲವಾರು ರೀತಿಯಲ್ಲಿ ಕೊಡುಗೆ ನೀಡಿದ್ದಾರೆ ಅವರು ನಿಮ್ಮ ಪ್ರಮುಖ ನಿರ್ಧಾರಗಳನ್ನು ಯಾವ ಯೋಜನೆಗಳಿಗೆ ಧನಸಹಾಯ ಮಾಡಬೇಕೆಂಬುದನ್ನು ತಿಳಿಯುವ ಅನೇಕ ಪ್ರಮುಖ ಸಮಿತಿಗಳಲ್ಲಿ ಸೇವೆ ಸಲ್ಲಿಸುತ್ತಾರೆ ವೇಗವರ್ಧನೆಯ ಪ್ರದೇಶದಲ್ಲಿನ ಹಣಕಾಸಿನ ಚಟುವಟಿಕೆಗಳನ್ನು ನೋಡಿಕೊಳ್ಳಲು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕಮಿಟಿಯಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ ಮತ್ತು ಆದ್ದರಿಂದ ಅವರು ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯವಾಗಿ ಅಂಗೀಕೃತ ತಜ್ಞರಾಗಿದ್ದಾರೆ ಇವರ ಸಂಶೋಧನೆಯ ಕ್ಷೇತ್ರಗಳಲ್ಲಿ ಇಲೆಕ್ಟ್ರೊ ರಸಾಯನಶಾಸ್ತ್ರ ಮತ್ತು ವೇಗವರ್ಧನೆ ಸೇರಿದೆ ಆದ್ದರಿಂದ ಇಂಧನ ಕೋಶಗಳ ಬ್ಯಾಟರಿಗಳು ಮತ್ತು ಹೈಡ್ರೋಜನ್ ಶೇಖರಣಾ ಪ್ರದೇಶಗಳನ್ನು ಒಳಗೊಳ್ಳುತ್ತದೆ ಇದು ಕೇವಲ 35 ವರ್ಷಗಳಲ್ಲಿ ಪ್ರೊಫೆಸರ್ ಬಿ ವಿಶ್ವನಾಥನ್ ಮಾರ್ಗದರ್ಶನದಲ್ಲಿ ಹಲವಾರು ವಿದ್ಯಾರ್ಥಿಗಳು ಎಂಎಸ್ ಮತ್ತು ಪಿಹೆಚ್ಡಿಗಳನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ಅವರು ಅನೇಕ ಕೈಗಾರಿಕೆಗಳಲ್ಲಿ ಅನೇಕ ರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಮತ್ತು ಇನ್ನೂ ಹೆಚ್ಚಿನ ಪ್ರಮುಖ ಸ್ಥಾನಗಳನ್ನು ಹೊಂದಿದ್ದಾರೆ ಆದ್ದರಿಂದ ಪ್ರೊಫೆಸರ್ ವಿಶ್ವನಾಥನ್ ಅವರು ನಮ್ಮೊಂದಿಗೆ ಇರುವುದು ನಿಜವಾಗಿಯೂ ಸಂತೋಷವಾಗುವುದು ಮತ್ತು ರಸಾಯನ ಶಾಸ್ತ್ರದ ಸಂಶೋಧನೆಯೊಂದಿಗೆ ಅವರು ಹೊಂದಿರುವ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಹೋಗುತ್ತಾರೆ ಇದು ನಮಗೆ ಖಂಡಿತವಾಗಿಯೂ ಪ್ರಯೋಜನಕಾರಿಯಾಗಿರುತ್ತದೆ ಆದ್ದರಿಂದ ನಮ್ಮನ್ನು ಸೇರಿಕೊಳ್ಳಲು ಸರ್ ನಿಮಗೆ ಧನ್ಯವಾದಗಳು ಪ್ರೊಫೆಸರ್ ಬಿ ವಿಶ್ವನಾಥನ್ ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ಹಾಗಾಗಿ ಇಂಜಿನಿಯರಿಂಗ್ನಂತೆಯೇ ಇದನ್ನು ಕೇಳುವ ಮೂಲಕ ನಾನು ಪ್ರಾರಂಭಿಸಲು ಬಯಸುತ್ತೇನೆ ವಿಜ್ಞಾನದ ಮಾನ್ಯತೆ ಕ್ಷೇತ್ರವಾಗಿ ದೀರ್ಘಕಾಲದವರೆಗೆ ರಸಾಯನಶಾಸ್ತ್ರ ಸಹ ಎಂದು ನಾನು ಖಚಿತವಾಗಿರುತ್ತೇನೆ ರಸಾಯನ ಶಾಸ್ತ್ರದ ಸಂಶೋಧನೆಯ ಕ್ಷೇತ್ರಗಳಲ್ಲಿ ನೀವು ಹಳೆಯ ಸಾಂಪ್ರದಾಯಿಕ ಎಂದು ತಿಳಿದಿರುವ ಪ್ರದೇಶಗಳು ಇದೆಯೇ ವಿಶ್ವನಾಥನ್ ಹೌದು ಹಳೆಯದಾದ ರಸಾಯನಶಾಸ್ತ್ರದ ಎರಡು ಕ್ಷೇತ್ರಗಳಿವೆ ಆದರೆ ಇಂದಿಗೂ ಸಹ ಇದು ಒಂದು ಪ್ರಸ್ತುತತೆ ಹೊಂದಿದೆ ಅವುಗಳಲ್ಲಿ ಒಂದು ಸಾವಯವ ರಸಾಯನಶಾಸ್ತ್ರವನ್ನು ಸಂಯೋಜಿಸುತ್ತದೆ ಈ ಸಂಶ್ಲೇಷಣೆ ಯಾವಾಗಲೂ ಸಾವಯವ ರಸಾಯನಶಾಸ್ತ್ರದೊಂದಿಗೆ ಸಂಬಂಧಿಸಿದೆ ಆದರೆ ಇಂದಿನ ಜೈವಿಕ ರಸಾಯನಶಾಸ್ತ್ರದಲ್ಲಿ ರಾಸಾಯನಿಕ ಸಂಶ್ಲೇಷಣೆಗಳು ಇರುವುದಿಲ್ಲ ಸರಿ ಆದ್ದರಿಂದ ಅಜೈವಿಕ ರಾಸಾಯನಿಕಗಳು ಅಥವಾ ಕೈಗಾರಿಕಾ ರಾಸಾಯನಿಕಗಳು ಅವುಗಳು ಹೇಗೆ ಆರ್ಥಿಕವಾಗಿ ಸಂಶ್ಲೇಷಿಸಬಲ್ಲವು ಮತ್ತು ಅವುಗಳು ಸಹ ಉತ್ಪತ್ತಿಯಾಗುತ್ತವೆ ಎರಡನೆಯದು ವಿಜ್ಞಾನವಾಗಿದೆ ಇಂದು ಅದರ ಹಂತವನ್ನು ಬದಲಿಸಿದೆ ನಾವು ಮೂಲಭೂತ ಸಮಸ್ಯೆಗಳನ್ನು ನೋಡುತ್ತಿರುವ ಸಾಂಪ್ರದಾಯಿಕ ರೀತಿಯಲ್ಲಿ ವಿಜ್ಞಾನ ಇಂದು ವಿಜ್ಞಾನವು ವಸ್ತುಗಳನ್ನು ಅರ್ಥೈಸಿಕೊಳ್ಳಬೇಕಾಗಿದೆ ಉದಾಹರಣೆಗೆ ನೀವು ಸೆಲ್ ಫೋನ್ ಅನ್ನು ತೆಗೆದುಕೊಳ್ಳುತ್ತಿದ್ದರೆ ಅದು ಗ್ಲೈಲೈಟ್ ಅನುರಣಕ ಯಂತ್ರ ಎಂದು ಕರೆಯಲ್ಪಡುವ ವಸ್ತುವಾಗಿದೆ ಇದು ಸರಳ ವಸ್ತು ಪೆರ್ವಕೊಸೈಟ್ ಆಗಿದೆ ಆದ್ದರಿಂದ ಈ ರೀತಿಯ ವಸ್ತುಗಳ ವಿನ್ಯಾಸ ಮತ್ತು ನಿರ್ದಿಷ್ಟವಾದ ಗುಣಲಕ್ಷಣಗಳೊಂದಿಗೆ ತಯಾರಿಸಬೇಕಾಗಿದೆ ಅವಾಹಕ ಸ್ಥಿರಾಂಕವು ನಿರ್ದಿಷ್ಟ ಮೌಲ್ಯವನ್ನು ಹೊಂದಿರಬೇಕು ಅವಾಹಕ ಸ್ಥಿತಿಯ ತಾಪಮಾನದ ಗುಣಾಂಕವು ತುಂಬಾ ಕಡಿಮೆಯಾಗಿರಬೇಕು ಇದು ಉದಾಹರಣೆಗಳಲ್ಲಿ ಒಂದಾಗಿದೆ ಉದಾಹರಣೆಗೆ ಹಲವು ಸೌರ ಕೋಶಗಳು ಇವೆ ನೀವು ಸೌರ ಕೋಶಗಳ ಮೂಲಕ ಶಕ್ತಿ ತೆಗೆದುಕೊಳ್ಳಬಹುದು ಇಂದು ಸೌರ ಕೋಶಗಳು ಸಿಲಿಕಾನ್ ಸೌರ ಕೋಶಗಳನ್ನು ಆಧರಿಸಿದೆ ಆದರೆ ಸಿಲಿಕಾನ್ ಬಹಳ ಮುಖ್ಯ ವಸ್ತು ಮತ್ತು ದುಬಾರಿಯಾಗಿದೆ ಆದ್ದರಿಂದ ಹೊಸ ಸೌರ ವಸ್ತುಗಳ ವಿನ್ಯಾಸವು ಬರುತ್ತಿದೆ ಬೆಳ್ಳಿ ಆಧಾರಿತ ಸೌರ ಕೋಶಗಳು ಮತ್ತು ಇವುಗಳು ಇದಕ್ಕಿಂತ ಅಗ್ಗವಾಗಿವೆ ತಯಾರಿಕಾ ಪ್ರಕ್ರಿಯೆಯಲ್ಲಿ ಬೆಳ್ಳಿ ವೆಚ್ಚ ಪ್ರಕ್ರಿಯೆ ಅದಕ್ಕಿಂತ ಹೆಚ್ಚು ಬೆಲೆಬಾಳುವಂತಹುದು ಆದರೆ ಸೌರ ವಿದ್ಯುತ್ ಉತ್ಪಾದಕ ವಿಷಯದಲ್ಲಿ ಇದು ಸಿಲಿಕಾನ್ ಸೌರ ಕೋಶಗಳಿಗಿಂತ ಅಗ್ಗವಾಗಿದೆ ಆದ್ದರಿಂದ ನೀವು ಇಂದು ರಸಾಯನ ಶಾಸ್ತ್ರವನ್ನು ತೆಗೆದುಕೊಳ್ಳುವ ಯಾವುದೇ ಪ್ರದೇಶದಲ್ಲಿ ನಾನು ಶಕ್ತಿ ಸಾಮಗ್ರಿಗಳನ್ನು ಮತ್ತು ಪರಿಸರವನ್ನು ಹೇಳುತ್ತೇನೆ ರಸಾಯನಶಾಸ್ತ್ರದಲ್ಲಿ ವಿಕಸನಗೊಳ್ಳುವ ಮೂರು ಮುಖ್ಯ ಕ್ಷೇತ್ರಗಳು ಇವುಗಳೆಂದರೆ ಸಂಶ್ಲೇಷಿತ ಸಾವಯವ ರಸಾಯನಶಾಸ್ತ್ರ ಅಥವಾ ಸಂಶ್ಲೇಷಿತ ಅಜೈವಿಕ ರಸಾಯನಶಾಸ್ತ್ರದ ಈ ಗ್ರಾಹಕರ ಪ್ರದೇಶ ಅವುಗಳು ಇನ್ನೂ ಮುಖ್ಯವಾಗಿವೆ ಉದಾಹರಣೆಗೆ ಸಂಶ್ಲೇಷಿತ ಅಜೈವಿಕ ರಸಾಯನಶಾಸ್ತ್ರದಲ್ಲಿ ಮೆಟಲ್ ಸಾವಯವ ಫ್ರೇಮ್ ಕೃತಿಗಳು ಅರಮನೆಯಂತೆಯೇ ಆದರೆ ಇಟ್ಟಿಗೆಗಳು ಮತ್ತು ಮಾರಣಾಂತಿಕವಲ್ಲದ ರಾಸಾಯನಿಕಗಳಲ್ಲಿ ಅರಮನೆ ಮಾತ್ರವಲ್ಲ ಆದ್ದರಿಂದ ಲೋಹದ ಸಾವಯವ ಫ್ರೇಮ್ ಈ ರೀತಿಯ ಮೆಸೊಪೊರಸ್ ವಸ್ತುಗಳನ್ನು ಕೆಲಸ ಮಾಡುತ್ತದೆ ಅವೆಲ್ಲವೂ ಹೊಸ ಪೀಳಿಗೆಯ ಸಾಮಗ್ರಿಗಳು ಅವುಗಳು ಅನೇಕ ಕೈಗಾರಿಕೆಗಳಲ್ಲಿ ಬಳಸಬಹುದಾದ ಅತ್ಯಂತ ಉತ್ತಮ ಅನುಕೂಲತೆಗಳು ಮತ್ತು ಉಪಯುಕ್ತತೆಯನ್ನು ಹೊಂದಿವೆ ಉದಾಹರಣೆಗೆ ನೀವು ಎಣ್ಣೆ ಉದ್ಯಮವನ್ನು ತೆಗೆದುಕೊಂಡರೆ ಅಲ್ಲಿ ತೈಲ ಮುಖ್ಯ ಉತ್ಪನ್ನವಾಗಿದೆ ಮತ್ತು ಅವುಗಳ ಸಂಸ್ಕರಿಸಿದ ತೈಲವು ಮುಖ್ಯ ಉತ್ಪನ್ನವಾಗಿದ್ದರೂ ಈ ವಸ್ತುಗಳಿಂದಾಗಿ ಪರಿವರ್ತನೆಗಳು ಮಾತ್ರ ನಡೆಯುತ್ತಿದೆ ಈ ಹಿಂದೆ ಝೀಲೈಟ್ಗಳನ್ನು ಈಗ ಮೆಸೊಪೊರಸ್ ಘನವಸ್ತುಗಳು ಮತ್ತು ಈ MOF ಗಳನ್ನು ಬಳಸಲಾಗುತ್ತಿತ್ತು ಮತ್ತು ಅವು ಮೂಲಭೂತವಾಗಿ ಸರಂಧ್ರ ಘನವಸ್ತುಗಳನ್ನು ಬಳಸಲಾಗುತ್ತಿದೆ ನಾವು ಇದನ್ನು ಬಳಸುತ್ತಿದ್ದರೂ ಸಹ ಈಗ ಶುದ್ಧೀಕರಣವು ಬೇರ್ನ ಕೆಳಭಾಗದಲ್ಲಿದೆಯಾದರೂ ನಾವು ಕೆಳಭಾಗಕ್ಕೆ ಹೋದಾಗ ಹೈಡ್ರೋ ಕಾರ್ಬನ್ಗಳಾಗಿರುತ್ತವೆ ಏಕೆಂದರೆ ಪದರದ ಮೇಲಿರುವ ಕಚ್ಚಾವನ್ನು ನಾವು ತೆಗೆದುಕೊಳ್ಳುತ್ತಿಲ್ಲ ಆದ್ದರಿಂದ ಅವರು ಭರ್ಜರಿ ಮಾಡಬೇಕು ಹಿಂದೆ ಅದು ಬಹಳ ದೀರ್ಘವಾಗಿ ಸರಪಳಿಯಾಗಿರಲಿಲ್ಲ ಆದರೆ ಹಿಂದೆ ಸಹ ದೀರ್ಘ ಸರಪಣಿಯಾಗಿತ್ತು ಆದರೆ 30 40 ಇಂಗಾಲದ ಪರಮಾಣುಗಳು ಈಗ 100 200 ಇಂಗಾಲದ ಪರಮಾಣುಗಳು ಆದ್ದರಿಂದ ಕ್ರ್ಯಾಕಿಂಗ್ ಅಥವಾ ಸಂಸ್ಕರಣಾ ವಿಧಾನವು ಆ ಸಂಪೂರ್ಣ ಉತ್ಪನ್ನಗಳಾಗಿ ಕಚ್ಚಾ ತೈಲವನ್ನು ತಯಾರಿಸುತ್ತದೆ ಆದ್ದರಿಂದ ಇದು ಹೆಚ್ಚಿನ ರಂಧ್ರಗಳಿರುವ ಪೊರೋಸ್ ಘನವಸ್ತುಗಳು ಅತಿ ಹೆಚ್ಚು ಬಡ ವ್ಯಾಸಗಳು ಮತ್ತು ಅವುಗಳ ವಸ್ತುಗಳ ಅಗತ್ಯವಿರುತ್ತದೆ ಈ ಘನವಸ್ತುಗಳನ್ನು ಫ್ಯಾಶನ್ ವಿನ್ಯಾಸ ಮತ್ತು ತಯಾರಿಸಲಾಗುತ್ತದೆ ಆದ್ದರಿಂದ ಇದು ಹೊಸ ಪೀಳಿಗೆಯ ವಿನ್ಯಾಸ ಆಗಿದೆ ಅದೇ ರೀತಿಯಲ್ಲಿ ಶಕ್ತಿ ಪರಿವರ್ತನೆ ಮತ್ತು ಶಕ್ತಿಯ ಶೇಖರಣೆ ಇವುಗಳು ಎರಡು ಹೊಸ ಪ್ರದೇಶಗಳಾಗಿವೆ ನಾನು ಹೊಸ ಪ್ರದೇಶವನ್ನು ಹೇಳುವುದಿಲ್ಲ ಆದರೆ ಹೊಸದಾಗಿ ಕಂಡುಕೊಳ್ಳುವ ಒಪ್ಪಿಗೆ ಈಗ ಶೇಖರಣೆಯು ಬಹಳ ಮುಖ್ಯವಾದ ವಿಷಯವಾಗಿದೆ ರಸಾಯನಶಾಸ್ತ್ರದಲ್ಲಿ ಶಕ್ತಿ ಪರಿವರ್ತನೆ ಸಾಧ್ಯವಿದೆ ಆದರೆ ಶೇಖರಣೆಯು ಬಹಳ ಮುಖ್ಯವಾದ ಸಮಸ್ಯೆಯಾಗಿದೆ ಆರ್ಥಿಕತೆಯು ಪೆಟ್ರೋಲಿಯಂ ಕಚ್ಚಾ ತೈಲ ಅಥವಾ ಪೆಟ್ರೋಲಿಯಂ ಬೆಲೆಗೆ ಸಮನಾಗಿರಬೇಕು ಎಂದು ಶೇಖರಣೆಯು ಇರಬೇಕು ನಾವು ಕೇವಲ ಇಂಧನ ಬೆಲೆಯನ್ನು ತೆಗೆದುಕೊಳ್ಳುತ್ತೇವೆ ಈಗ ಇದು ಇಂಧನ ಬೆಲೆ ಮಾತ್ರವಲ್ಲದೆ ನೀವು ಕಾರನ್ನು ತೆಗೆದುಕೊಳ್ಳುತ್ತಿದ್ದರೆ 5 ರಿಂದ 100 ಲೀಟರ್ ಪೆಟ್ರೋಲ್ ತೆಗೆದುಕೊಳ್ಳುತ್ತದೆ ಆದ್ದರಿಂದ ನೀವು ಇಂಧನವನ್ನು ಸಂಗ್ರಹಿಸುತ್ತಿದ್ದರೆ ಅದಕ್ಕೆ ಸಮಾನಕ್ಕೆ ನಾವು ಶೇಖರಿಸಬೇಕು ಆದ್ದರಿಂದ ಮಧ್ಯಂತರ ಸಂಗ್ರಹಣೆಯ ಬದಲು ನೀವು 500 ಕಿಲೋಮೀಟರ್ ಅಥವಾ 600 ಕಿಲೋಮೀಟರುಗಳಷ್ಟು ಪ್ರಯಾಣವನ್ನು ಮಾಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಇಂಧನ ಶೇಖರಣೆಗಾಗಿನ ವಸ್ತುಗಳಲ್ಲಿ ಇದು ಇಂದು ಸಂಶೋಧನೆಯ ಪ್ರಮುಖ ಕ್ಷೇತ್ರವಾಗಿದೆ ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರದಲ್ಲಿ ಇವುಗಳು ಎರಡು ತಕ್ಷಣದ ಪ್ರದೇಶಗಳಾಗಿವೆ ಮೂರನೆಯದು ಈ ಘನ ಅಥವಾ ವಸ್ತುಗಳನ್ನು ನಾವು ಈಗ ಕಾರ್ಯಗತಗೊಳಿಸಬೇಕಿದೆ ನೀವು ಘನತೆಯನ್ನು ತೆಗೆದುಕೊಂಡರೆ 15 ಬದಿಗಳನ್ನು ಶಕ್ತಿಯನ್ನು ಹೊಂದಲು 10 ಇವೆ ಅದರಲ್ಲಿ ಕೇವಲ 10 ಪವರ್ಗೆ 10 ಮಾತ್ರ ಅಥವಾ 10 ಸೈಟ್ಗಳ ಶಕ್ತಿಯಿಂದ 10 ಎಲ್ಲವನ್ನೂ ಸಕ್ರಿಯವಾಗಿರುತ್ತವೆ ಕ್ರಿಯಾಶೀಲ ಸೈಟ್ಗಳಾಗಿ 10 ಕ್ಕಿಂತ ಶಕ್ತಿಯನ್ನು ಹೇಗೆ ಮಾಡಲು ಮತ್ತು ಅವುಗಳನ್ನು ಸಕ್ರಿಯ ಸ್ಥಿತಿಯಲ್ಲಿ ಇರಿಸಿಕೊಳ್ಳುವುದು ಹೇಗೆ ಇದು ತುಂಬಾ ಮುಖ್ಯವಾದ ವಿಷಯವಾಗಿದೆ ಏಕೆಂದರೆ ರಸಾಯನ ಶಾಸ್ತ್ರಜ್ಞರು ಯಾವಾಗಲೂ ಮೋಲಾರ್ ಪ್ರಮಾಣವನ್ನು ಬಳಸುತ್ತಿದ್ದಾರೆ ಮೋಲಾರ್ ಪ್ರಮಾಣವು 10 ರಿಂದ 23 ಅಣುಗಳನ್ನು ಅರ್ಥೈಸುತ್ತದೆ ಆದ್ದರಿಂದ ನಾವು ಅವುಗಳನ್ನು ಸುಲಭವಾಗಿ ವಿಶ್ಲೇಷಿಸಬಹುದು ಆದರೆ ನೀವು 10 ಅಥವಾ 12 ರಿಂದ 10 ರವರೆಗೆ 10 ಅನ್ನು ವಿಶ್ಲೇಷಿಸಬೇಕಾದರೆ ನಿಮ್ಮ ಮೋಲಾರ್ ಸಾಂದ್ರತೆಗಳು ನ್ಯಾನೊ ಮೋಲಾರ್ ಪಿಕೋ ಮೋಲಾರ್ ಅಥವಾ ಅದಕ್ಕಿಂತ ಕಡಿಮೆ ಆದ್ದರಿಂದ ವಿಶ್ಲೇಷಣೆ ಮತ್ತು ಗುರುತಿಸುವಿಕೆ ಮತ್ತು ಅದರ ರಚನೆ ಮತ್ತು ಎಲ್ಲ ವಿಷಯಗಳು ಬಹಳ ಮುಖ್ಯವಾದ ಪ್ರದೇಶಗಳಾಗಿವೆ ಆದ್ದರಿಂದ ರಸಾಯನಶಾಸ್ತ್ರದ ಸಂಶೋಧನೆಯ ಮತ್ತೊಂದು ಪ್ರಮುಖ ಕ್ಷೇತ್ರವಾಗಿದೆ ನಾನು ಸಾಮಾನ್ಯ ವಿಜ್ಞಾನವನ್ನು ಹೇಳುತ್ತೇನೆ ಕಳೆದ 10 ವರ್ಷಗಳಲ್ಲಿ ನಡೆದ ಮತ್ತೊಂದು ಬೆಳವಣಿಗೆ ಅವುಗಳನ್ನು ಊಹಿಸುವುದು ಹೇಗೆ ಮನೋಭಾವದಿಂದ ನೀವು ವಸ್ತುಗಳನ್ನು ವಿನ್ಯಾಸಗೊಳಿಸಬೇಕಾದದ್ದು ಅಥವಾ ವಿನ್ಯಾಸಗೊಳಿಸಬೇಕಾದ ವಸ್ತು ಎಂದು ನೀವು ಹೇಳಬೇಕಾಗಿದೆ ಆದ್ದರಿಂದ ಇಂದು ಇದನ್ನು ಸೈದ್ಧಾಂತಿಕ ರಸಾಯನಶಾಸ್ತ್ರವೆಂದು ಹೇಳಬಹುದು ಕಂಪ್ಯೂಟೇಶನಲ್ ರಸಾಯನಶಾಸ್ತ್ರವನ್ನು ನೀವು ಮಾಡಬಯಸಿದರೆ ಇಂದು ರಸಾಯನಶಾಸ್ತ್ರದಲ್ಲಿ ಗಣನೆ ಮಾಡುವುದು ಸಾಂದ್ರತೆ ಕ್ರಿಯಾತ್ಮಕ ಸಿದ್ಧಾಂತ ಎಂದು ಕರೆಯಲ್ಪಡುವ ಹೊಸ ಶಬ್ದವಾಗಿದೆ ಸಾಂದ್ರತೆಯ ಕ್ರಿಯಾತ್ಮಕ ಸಿದ್ಧಾಂತವು ಆಧಾರದ ಮೇಲೆ ತೆಗೆದುಕೊಳ್ಳುತ್ತದೆ ಉದಾಹರಣೆಗೆ ಹೈಡ್ರೋಜನ್ H2 ನಂತೆ ಏಕೆ ಇರುತ್ತದೆ ಏಕೆಂದರೆ ಅದು ಒಂದು ಹೈಡ್ರೋಜನ್ನ ಒಂದು ಎಲೆಕ್ಟ್ರಾನ್ ಮತ್ತೊಂದು ಕೋಶಕೇಂದ್ರವನ್ನು ಮತ್ತೊಂದು ಹೈಡ್ರೋಜನ್ ಜೊತೆ ಸಂಯೋಜಿಸುತ್ತದೆ ಹೀಗಾಗಿ ಹೈಡ್ರೋಜನ್ ಅಣುವಿನಂತೆ ಸಾಮಾನ್ಯ ಸ್ಥಿತಿಯಲ್ಲಿ ಹೈಡ್ರೋಜನ್ ಅಸ್ತಿತ್ವದಲ್ಲಿಲ್ಲ ಆದರೆ ಹೈಡ್ರೋಜನ್ ಅಣುವಿನ ಶಕ್ತಿಯು ಹೈಡ್ರೋಜನ್ ಪರಮಾಣುವಿನ ಶಕ್ತಿಗಿಂತ ಕಡಿಮೆಯಿರುವ ಕಾರಣದಿಂದಾಗಿ ಇದು ಹೈಡ್ರೋಜನ್ ಅಣುವಿನಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ ಎಂದು ನಮಗೆ ತಿಳಿಯುತ್ತದೆ ಆದ್ದರಿಂದ ನಾವು ಇದೀಗ ಈ ವಸ್ತುಗಳನ್ನು ಮಾಡಬಲ್ಲೆವು ಹಳೆಯ ದಿನಗಳಲ್ಲಿ ಅಣುಗಳ ಸಂಖ್ಯೆ 10 20 ಆಗಿರಬಹುದು ಬಹುಶಃ 100 ನಾವು ಊಹಿಸೋಣ ಆದರೆ ಇಂದು ನೀವು ಲೋಹದ ಜೈವಿಕ ಫ್ರೇಮ್ ಕೆಲಸವು ಸಾವಿರಾರು ಪರಮಾಣುಗಳನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಶಕ್ತಿಯನ್ನು ಕಡಿಮೆಗೊಳಿಸಬೇಕು ಮತ್ತು ಅವುಗಳನ್ನು ಊಹಿಸಬೇಕು ಇದನ್ನು ಸಾಂದ್ರತೆ ಕ್ರಿಯಾತ್ಮಕ ಸಿದ್ಧಾಂತ ಅಥವಾ ಸ್ವಯಂ ಸ್ಥಿರವಾದ ಇಂಧನ ಸಿದ್ಧಾಂತ ಅಥವಾ ಲೆಕ್ಕಾಚಾರಗಳು ಮಾಡಲಾಗುತ್ತದೆ ಆದರೆ ಇತ್ತೀಚೆಗೆ ಸಾಂದ್ರತೆ ಕ್ರಿಯಾತ್ಮಕ ಸಿದ್ಧಾಂತವು ಗಣಕಯಂತ್ರದಲ್ಲಿ ತೊಡಗಿರುವ ಸಮಯ ಮತ್ತು ರಸಾಯನಶಾಸ್ತ್ರಜ್ಞರಿಂದ ಗ್ರಹಿಸುವ ಸಮಯದ ಕಾರಣದಿಂದಾಗಿ ಈ ಎಲ್ಲ ವಿಷಯಗಳನ್ನೂ ನಡೆಸುತ್ತದೆ ವಿಶ್ವನಾಥನ್ ಏಕೆಂದರೆ ಸ್ವಯಂ ಸ್ಥಿರವಾದ ಸಿದ್ಧಾಂತವು ಪ್ರಚಂಡ ಗಣಿತಶಾಸ್ತ್ರವನ್ನು ಬಯಸುತ್ತದೆ ಈ ಸಾಂದ್ರತೆ ಕ್ರಿಯಾತ್ಮಕ ಸಿದ್ಧಾಂತವು ಕೇವಲ ಹುಲ್ಲು ಆದರೆ ಇತರ ಅಂದಾಜುಗಳು ಇವೆ ಆದರೆ ಇದು ಇಂದು ಸಾಧ್ಯವಾದಷ್ಟು ಹೆಚ್ಚಿನ ಅಂದಾಜಿನದಾಗಿದೆ ಈ ಸಿದ್ಧಾಂತವು ವಿಷಯವನ್ನು ತೆಗೆದುಕೊಂಡಿದೆ ಮತ್ತು ಅನೇಕ ರಸಾಯನಶಾಸ್ತ್ರದ ಪ್ರಯೋಗಾಲಯಗಳು ಈಗ ಅವುಗಳ ವಸ್ತುಗಳನ್ನು ಹೇಗೆ ಅನ್ವಯಿಸುತ್ತವೆ ಎಂಬುದರ ಸಮಸ್ಯೆಯನ್ನು ಎದುರಿಸುತ್ತಿದೆ ಆದ್ದರಿಂದ ಸಂಶೋಧನೆಯು ಹೊಸ ತಿರುವನ್ನು ತೆಗೆದುಕೊಂಡರೆ ರಸಾಯನಶಾಸ್ತ್ರದಲ್ಲಿ ಏನಾದರು ಸಂಭವಿಸಿದೆ ಎಂಬುದು ನೀವು ಸಾಕಷ್ಟು ಉತ್ತಮ ಸಂಶ್ಲೇಷಿತ ರಸಾಯನಶಾಸ್ತ್ರಜ್ಞರಾಗಿದ್ದರೆ ಅವುಗಳನ್ನು ವಿಶ್ಲೇಷಿಸಲು ಉಪಕರಣಗಳನ್ನು ಬಳಸುವುದು ನಿಮಗೆ ಸಾಕಾಗದಿದ್ದಲ್ಲಿ ಆದರೆ ನೀವು ಅವುಗಳನ್ನು ಊಹಿಸಲು ಸಹ ಸಾಧ್ಯವಾಗುತ್ತದೆ ಪ್ರತಾಪ್ ಹರಿಡೋಸ್ ಸರಿ ವಿಶ್ವನಾಥನ್ ಆದ್ದರಿಂದ ಇಂದಿನ ರಸಾಯನಶಾಸ್ತ್ರ ಸಂಶೋಧನೆಯ ಪರಿಸ್ಥಿತಿ ಬದಲಾಗುತ್ತಿದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಇದರಿಂದಾಗಿ ನೀವು ನಿಮ್ಮ ರಸಾಯನಶಾಸ್ತ್ರದ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೀಡಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಎರಡೂ ಸಾಂಪ್ರದಾಯಿಕ ಸಂಶೋಧನಾ ಕ್ಷೇತ್ರಗಳು ಮತ್ತು ಸಂಶೋಧನೆ ನಿಮಗೆ ಈ ದಿನಗಳಲ್ಲಿ ರಸಾಯನಶಾಸ್ತ್ರದಲ್ಲಿ ಹೋಗುತ್ತಿದೆ ಎಂದು ನಾನು ಭಾವಿಸುತ್ತೇನೆ ನಾನು ಸ್ವಲ್ಪ ಹಿಂದಕ್ಕೆ ಹೋದರೆ ಮತ್ತು ಬಹುಶಃ MS ಪದವಿ ಅಥವಾ ಪಿಎಚ್ಡಿ ಪದವಿಗಾಗಿ ರಸಾಯನಶಾಸ್ತ್ರ ವಿಭಾಗವನ್ನು ಸೇರುವ ವಿದ್ಯಾರ್ಥಿಗಳ ಗುಂಪನ್ನು ನೋಡಿದರೆ ಮತ್ತು ನೀವು ಅವರೊಂದಿಗೆ ಬಹಳಷ್ಟು ಸಂವಹನ ನಡೆಸುತ್ತಿದ್ದರೆ ನಿಮಗೆ ತಿಳಿದಿರುತ್ತಾರೆ ಅವರು ವಿವಿಧ ರೀತಿಯ ಸಂಸ್ಥೆಗಳಿಂದ ಬರುತ್ತಿದ್ದರು ಬಿಎಸ್ಸಿ ಬ್ಯಾಚಲರ್ ಆಫ್ ಸೈನ್ಸ್ ಪದವಿ ಬಹುಶಃ ರಸಾಯನಶಾಸ್ತ್ರದಲ್ಲಿ ಮತ್ತು ನಂತರ ಅವರು ಸ್ನಾತಕೋತ್ತರ ಪದವಿ ಅಥವಾ ಪಿಎಚ್ಡಿ ಪದವಿಗಾಗಿ ಸೇರುವ ಮೊದಲು ನಿಮಗೆ ತಿಳಿದಿರುತ್ತಾರೆ ಆದ್ದರಿಂದ ಸಾಮಾನ್ಯವಾಗಿ ಅವರ ತಯಾರಿಕೆಯಲ್ಲಿ ಅವರು ಬರುವಂತೆ ನೀವು ಸೇರಲು ಪ್ರಯತ್ನಿಸಿದಾಗ ಈ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಯಾವುದೇ ನಿರ್ದಿಷ್ಟವಾದ ಪ್ರಮುಖ ಸವಾಲುಗಳು ಕಂಡುಬರುತ್ತವೆಯೇ ಅವರು ಸ್ನಾತಕೋತ್ತರ ಪದವಿ ಅಥವಾ ಪಿಎಚ್ಡಿ ಪದವಿಯನ್ನು ಪಡೆದಾಗ ಅರ್ಥಾತ್ ಜರ್ನಲ್ಗಳಲ್ಲಿ ಅವರ ಸಿದ್ಧತೆಗಳಾಗ ಬಹುದಾದಂತಹ ಕೆಲವೊಂದು ಪ್ರದೇಶಗಳು ಸ್ವಲ್ಪ ಹೆಚ್ಚು ಕಡಿಮೆಯಾಗಿವೆ ಅದಕ್ಕಾಗಿ ಅವರು ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಪಡೆದುಕೊಳ್ಳಲು ಅಗತ್ಯವಾದವುಗಳನ್ನು ಸೇರಿಕೊಂಡ ನಂತರ ಅಥವಾ ಆ ಕೆಲವು ಪ್ರದೇಶಗಳಲ್ಲಿ ತಯಾರಿ ನಿಮ್ಮ ಪರಿಭಾಷೆಯಲ್ಲಿ ಕೆಲವು ಲ್ಯಾಕುನಾಗಳು ತಾವು ಹೊಂದಿರುವ ಸೈದ್ಧಾಂತಿಕ ಕಲಿಕೆ ಅಥವಾ ನೀವು ನೋಡಿದ ಪ್ರಾಯೋಗಿಕ ಅನುಭವ ವಿಷಯದಲ್ಲಿ ಹೊಂದಿರುವಿರಾ ವಿಶ್ವನಾಥನ್ ಹೌದು ಇದು ವಿಶೇಷವಾಗಿ ಭಾರತೀಯ ವಿಷಯದಲ್ಲಿ ಅಗತ್ಯ ವಿಷಯವಾಗಿದೆ ಏಕೆಂದರೆ ನಾನು ನಿಮಗೆ ಹೇಳಿದಂತೆ ಇಂದು ಅಣು ಮಟ್ಟದಲ್ಲಿ ವಿಶ್ಲೇಷಣೆ ಇರಬೇಕು ಹಿಂದೆ ವಿಶ್ಲೇಷಣೆ ಮಿಲಿ ಮೊಲಾರ್ ಅಥವಾ ಸೂಕ್ಷ್ಮ ಮೋಲಾರ್ನಲ್ಲಿ ಈಗ ಅದು ಅಲ್ಲ ನಾವು ಒಂದೇ ಅಣುಗಳನ್ನು ಗುರುತಿಸಬೇಕಾಗಿದೆ ಆದ್ದರಿಂದ ಈ ರೀತಿಯ ತಂತ್ರಗಳು ಉದಾಹರಣೆಗೆ ಇಂದು ಎಕ್ಸ್ಪಿಎಸ್ ಅಥವಾ ಯುಪಿಎಸ್ ಅಥವಾ ಯಾವುದೇ ಇತರ ತಂತ್ರವನ್ನು ಬಳಸಿದರೆ ನಾವು ಯಾವುದೇ ವಿಶ್ಲೇಷಣೆಯಾಗಿರುವ ಎಲ್ಲಾ ವಿವರಗಳಿಗೆ ಹೋಗುವುದಿಲ್ಲ ಮತ್ತು ಪರಮಾಣು ಮಟ್ಟದಲ್ಲಿ ಶೋಧಕ ವ್ಯವಸ್ಥೆ ಇರಬೇಕು ಪರಮಾಣು ಮಟ್ಟದಲ್ಲಿ ಶೋಧಿತ ವ್ಯವಸ್ಥೆ ಆದ್ದರಿಂದ ಇದರ ಅರ್ಥ ಈ ಜ್ಞಾನವು ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಲಭ್ಯವಿಲ್ಲ ಆದರೆ ಸಂಶೋಧನೆಗಾಗಿ ಬರುವ ವಿದ್ಯಾರ್ಥಿಗಳು ಅವುಗಳನ್ನು ಬಳಸಬೇಕಾಗುತ್ತದೆ ಏಕೆಂದರೆ ಅವರು ಇಂದು ಸಂಶೋಧನೆಯಲ್ಲಿ ಸ್ಪರ್ಧಾತ್ಮಕವಾಗಿರಬೇಕು ಮತ್ತು ಹೆಚ್ಚಿನ ಪರಿಣಾಮಕಾರಿ ನಿಯತಕಾಲಿಕಗಳಲ್ಲಿ ಪ್ರಕಟಿಸಬೇಕಾದರೆ ಅವರು ಈ ತಂತ್ರಗಳನ್ನು ಬಳಸಿ ಇರಬೇಕು ಬೇರೆ ಯಾವುದೇ ಮಾರ್ಗಗಳಿಲ್ಲ ಅದೇ ರೀತಿಯಲ್ಲಿ ನಾನು ನಿಮಗೆ ಹೇಳಿದಂತೆ ಸಿದ್ಧಾಂತವೂ ಸಹ ಇಲ್ಲಿ ಕೊರತೆಯಾಗಿದ್ದು ಏಕೆಂದರೆ ಹಲವು ವಿಶ್ವವಿದ್ಯಾನಿಲಯಗಳಲ್ಲಿ ಕಂಪ್ಯೂಟಿಂಗ್ ಸೌಲಭ್ಯಗಳು ತುಂಬಾ ಹೆಚ್ಚಿಲ್ಲ ಆದ್ದರಿಂದ ಅವರು ಈ ವಿಷಯಗಳನ್ನು ಕಲಿಯದಿರಬಹುದು ಅವರು ಕಲಿತಿದ್ದರೂ ಸಹ ವಾಸ್ತವಿಕ ಅರ್ಥದಲ್ಲಿ ಅವುಗಳನ್ನು ಬಳಸಲು ಸಾಧ್ಯವಾಗದಿರಬಹುದು ಏಕೆಂದರೆ ಪ್ರೋಗ್ರಾಮಿಂಗ್ ನಮ್ಮಲ್ಲಿ ಹಲವರು ಬಗ್ಬ್ಯಾಕ್ ಆಗಿರುವುದರಿಂದ ನಾವು ವೃತ್ತಿಪರ ಪ್ರೋಗ್ರಾಮಿಂಗ್ ಜನರಲ್ಲ ಈಗ ಏನಾಯಿತು ಎರಡನೇ ವಿಷಯ ಇದು ನಾನು ವಿದ್ಯಾರ್ಥಿಗಳು ಮಾರ್ಪಟ್ಟಿದ್ದಾರೆ ಎಂದು ಹೇಳಲು ಇಲ್ಲ ಅವರ ಹಿಂದಿನ ವಿದ್ಯಾರ್ಥಿಗಳು ತುಂಬಾ ಅದ್ಭುತ ಇವೆ ಪ್ರಸ್ತುತ ವಿದ್ಯಾರ್ಥಿಗಳು ಪ್ರತಿಭಾವಂತ ಅಲ್ಲ ಮತ್ತು ಇದು ಮಾನದಂಡವಲ್ಲ ಇಲ್ಲಿರುವ ಮಾನದಂಡವು ಇಂದು ವಿದ್ಯಾರ್ಥಿಗಳಿಗೆ ತಿರುಗಿಸುವಿಕೆಯು ತುಂಬಾ ಹೆಚ್ಚಾಗಿದೆ ಮತ್ತು ನೀವು ನಾನು ಹೊಂದಿದ ತಿರುವುಗಳನ್ನು ಹೋಲಿಸಿದರೆ ಅದಕ್ಕಾಗಿಯೇ ವಿದ್ಯಾರ್ಥಿಯು ಅವರ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಗಮನ ವ್ಯಾಪ್ತಿಯು ಕಡಿಮೆ ವಿಶ್ವನಾಥನ್ ಹೌದು ಪ್ರತಾಪ್ ಹರಿಡೋಸ್ ಈ ದಿನಗಳಲ್ಲಿ ಸಾಮಾನ್ಯವಾಗಿ ಮಾತನಾಡುತ್ತಾರೆ ವಿಶ್ವನಾಥನ್ ಅದು ಪ್ರತಿಬಿಂಬಿಸುವದು ಪ್ರೊಫೆಸರ್ ಬಿ ವಿಶ್ವನಾಥನ್ ಈಗ ವಿದ್ಯಾರ್ಥಿಗಳು ಸ್ವಲ್ಪ ಹಿಂದೆ ಇದ್ದಾರೆ ಇಲ್ಲದಿದ್ದರೆ ವಿದ್ಯಾರ್ಥಿಗಳ ಸಾಮರ್ಥ್ಯ ಒಂದೇ ಆಗಿರುತ್ತದೆ ಪ್ರತಾಪ್ ಹರಿಡೋಸ್ ಸರಿ ವಿಶ್ವನಾಥನ್ ಕೇವಲ ವಿಷಯವೆಂದರೆ ಇಂದು ಕಂಪ್ಯೂಟರ್ ವಿಷಯಗಳನ್ನು ಹೊಂದಿದೆ ಏಕೆಂದರೆ ಅವರು ಅದನ್ನು ನುಡಿಸಲು ಬಳಸುತ್ತಿರುವ ಬದಲು ಕಲಿಯಲು ಕಂಪ್ಯೂಟರ್ ಅನ್ನು ಬಳಸಬಹುದು ಪ್ರತಾಪ್ ಹರಿಡೋಸ್ ಸರಿ ವಿಶ್ವನಾಥನ್ ಇದು ಅವರಲ್ಲಿ ಒಂದಾಗಿದೆ ಆದರೆ ರಸಾಯನಶಾಸ್ತ್ರ ಕಂಪ್ಯೂಟಿಂಗ್ ಬಳಕೆ ಸೀಮಿತ ಮಟ್ಟಕ್ಕೆ ಮಾತ್ರ ಅದು ಸುಧಾರಿಸಬೇಕು ಪ್ರತಾಪ್ ಹರಿಡೋಸ್ ಆದ್ದರಿಂದ ಸಾಮಾನ್ಯವಾಗಿ ಜನರು ಕಂಪ್ಯೂಟೇಶನಲ್ ಅರ್ಥದಲ್ಲಿ ಅದನ್ನು ಬಳಸುತ್ತಿಲ್ಲ ವಿಶ್ವನಾಥನ್ ಅದು ಒಂದು ವಿಷಯ ಎರಡನೆಯ ವಿಷಯವೆಂದರೆ ಹುಡುಕಾಟ ಸಾಧನದಂತೆಯೇ ಅವರು ಕೇವಲ Google ಮತ್ತು ಎಲ್ಲಾ ವಿಷಯಗಳನ್ನು ಮಾತ್ರ ಬಳಸಬಹುದು ಅವರ ಸಾಹಿತ್ಯವು ತುಂಬಾ ಹೆಚ್ಚಿರುವುದರಿಂದ ಈಗ ಸಾಕಾಗುವುದಿಲ್ಲ ಏಕೆಂದರೆ ನಾನು ನಿಮಗೆ ಹೇಳಬೇಕಾದರೂ ಸಹ ರಾಸಾಯನಿಕಗಳನ್ನು ಇಂಗಾಲದ ಡೈಆಕ್ಸೈಡ್ನಲ್ಲಿ ಇಂಧನವಾಗಿ ಪುಸ್ತಕವೊಂದನ್ನು ನಾನು ಇತ್ತೀಚೆಗೆ ಬರೆಯುತ್ತಿದ್ದೇನೆ ಏಕೆಂದರೆ ನಾವು ಇಂಧನಗಳನ್ನು ಮತ್ತು ಕಾರ್ಬನ್ ಡೈಆಕ್ಸೈಡ್ ರಾಸಾಯನಿಕಗಳನ್ನು ಬಳಸಬಹುದು ಪ್ರತಾಪ್ ಹರಿಡೋಸ್ ರಿವರ್ಸ್ ಪ್ರೊಸೆಸ್ ವಿಶ್ವನಾಥನ್ ರಿವರ್ಸ್ ಪ್ರಕ್ರಿಯೆ ಅಂದರೆ ನಾವು ಸೈಕಲ್ ಅನ್ನು ಮುಚ್ಚುತ್ತೇವೆ ಕಳೆದ 10 ವರ್ಷಗಳಲ್ಲಿ ಈ ಸಾಹಿತ್ಯ ಅಗಾಧವಾಗಿದೆ ವಿಶ್ವನಾಥನ್ ಸರಿ ನಾವು ಯಶಸ್ವಿಯಾಗದೆ ಇದ್ದರೂ ಕೂಡಾ ಪರಿವರ್ತನೆ ಮಾಡುವುದು ಉತ್ಪಾದನಾ ಮಟ್ಟದಲ್ಲಿ ಈಗಲೂ ಯಶಸ್ವಿಯಾಗಿದೆ ಆದರೆ ಕೆಲವು ಅಣುಗಳನ್ನು ಪರಿವರ್ತಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ವಿಶ್ವನಾಥನ್ ಕೆಲವು ಅಣುಗಳು ರಾಸಾಯನಿಕಗಳನ್ನು ರಾಸಾಯನಿಕವಾಗಿ ಪರಿವರ್ತಿಸುತ್ತವೆ ಆದರೆ ಈ ಜ್ಞಾನವು ಅವನಿಗೆ ತಿಳಿದಿರಬೇಕು ಆಗ ಮಾತ್ರ ಅವರು ಸವಾಲನ್ನು ತೆಗೆದುಕೊಳ್ಳಬಹುದು ಮತ್ತು ಅವುಗಳನ್ನು ಮಾಡಬಹುದು ಇದು ಕೇವಲ ಒಂದು ಉದಾಹರಣೆಯಾಗಿದೆ ನೀವು ಈಗಾಗಲೇ ಹೇಳಿದಂತೆ ಇಂಧನ ಕೋಶಗಳು ಇನ್ನೊಂದು ಉದಾಹರಣೆಯಾಗಿದೆ ಇಂಧನ ಕೋಶಗಳ ಸಂದರ್ಭದಲ್ಲಿ ಇಲೆಕ್ಟ್ರಾಡ್ ಉಂಟಾಗುವ ಸಮಸ್ಯೆ ಅಸ್ತಿತ್ವದಲ್ಲಿಲ್ಲ ಇಂಧನ ದಹನದ ಮೇಲೆ ಅಲ್ಲ ಆಮ್ಲಜನಕದ ಕಡಿತದಲ್ಲಿ ಇಲೆಕ್ಟ್ರೋಡ್ ಸಮಸ್ಯೆ ಇದೆ ಆದ್ದರಿಂದ ಸೂಕ್ತವಾದ ಆಮ್ಲಜನಕದ ಕಡಿತ ವಿದ್ಯುದ್ವಾರವನ್ನು ವಿನ್ಯಾಸ ಮಾಡುವುದು ಇಲ್ಲಿನ ಪ್ರಶ್ನೆ ಈಗ ನಾವು ಪ್ಲಾಟಿನಮ್ ಆಧಾರಿತ ವಿದ್ಯುದ್ವಾರಗಳನ್ನು ಮಾತ್ರ ಬಳಸುತ್ತಿದ್ದೇವೆ ಆದರೆ ಈಗ ನಾವು ಇತರ ಹಲವು ವಸ್ತುಗಳನ್ನು ಬಳಸಬಹುದು ಹೆಟೆರೊ ಪರಮಾಣು ಸಾರಜನಕ ಪಾಸ್ ಮತ್ತು ಸಲ್ಫರ್ ಬೋರಾನ್ ಬದಲಾಗಿ ಕಾರ್ಬನ್ ವಸ್ತುಗಳನ್ನು ಆಮ್ಲಜನಕ ಕಡಿತ ಪ್ರತಿಕ್ರಿಯೆಗೆ ಸುಲಭವಾಗಿ ಬಳಸಬಹುದು ಇದು ಪ್ಲ್ಯಾಟಿನಮ್ ಅನ್ನು ಮೀರಿಲ್ಲ ಹೋಲಿಸಬಹುದು ಆದರೆ ಇದು ಈಗಾಗಲೇ ಪ್ಲಾಟಿನಮ್ಗೆ ಹೋಲಿಸಿದರೆ ಅದು ಸುಧಾರಣೆಯಾಗುವ ಸಮಯಕ್ಕೆ ಹೋಲಿಸಿದರೆ ಅದು ಅಗ್ಗದ ಎಲೆಕ್ಟ್ರೋಡ್ ಆಗಿರುತ್ತದೆ ಮತ್ತು ಅದು ರಿಯಾಲಿಟಿ ಆಗುತ್ತದೆ ನಾನು ಮೊದಲೇ ಹೇಳಿದಂತೆ ಸಂಗ್ರಹಣೆ ಶೇಖರಣೆಯು ಸಹ ಒಂದು ದೊಡ್ಡ ಸಮಸ್ಯೆಯಾಗಿದೆ ಉದಾಹರಣೆಗೆ ಬ್ಯಾಟರಿಯ ಬದಲಾಗಿ ಸೂಪರ್ ಕೆಪಾಸಿಟರ್ ಬ್ಯಾಟರಿ ಭಾರವಾದ ವಸ್ತುವಾಗಿದೆ ಆದ್ದರಿಂದ ಸೂಪರ್ ಕೆಪಾಸಿಟರ್ ಸಹ ಶಕ್ತಿ ಪರಿವರ್ತನ ವಿಭಜಕದ ಸಂಭವನೀಯ ವಿಧಾನವಾಗಿದೆ ಆದರೆ ಪ್ರಶ್ನೆಯ ವಿಷಯಗಳು ಮಾತ್ರ ಈಗ ನಾವು ಈಗ ಬಳಸುತ್ತಿರುವ ವಸ್ತುವಿನಲ್ಲಿ ಕಾರ್ಬನ್ ಮೂಲದ ವಸ್ತುಗಳು ನಾವು ಅದರ ವಿವರಗಳ ಒಳಗೆ ಹೋಗುವುದಿಲ್ಲ ಇದರಿಂದ ನಾವೀನ್ಯತೆಯಿಂದ ಹೊರಬರುವಂತೆ ನಾವು ಇಂಗಾಲದ ವಸ್ತುಗಳನ್ನು ಹೇಳುತ್ತಿದ್ದೆವು ಹೆಟೆರೊ ಪರಮಾಣುಗಳು ಮತ್ತು ರಚನಾತ್ಮಕವಾಗಿ ಅವುಗಳನ್ನು ಹೆಚ್ಚು stabled ಮಾಡಬೇಕಾಗಿದೆ ಒಂದು ಇಂಗಾಲದ ವಸ್ತುಗಳು ಲೇಪಿತ ವಸ್ತುಗಳು ಒಂದು ಸೂಪರ್ ಕೆಪಾಸಿಟರ್ಗಳನ್ನು ಬಳಸಲು ಸಾಧ್ಯವಿದೆ ಆದರೆ ಚಾಲ್ಕೊಜೆನಿಡೆಗಳು ಡೈಕಾಲ್ಕೊಜೆನೈಡ್ಸ್ ಸಲ್ಫರ್ ಒಳಗೊಂಡಿರುವ ಅಥವಾ ಈ ಎಲ್ಲ ವಸ್ತುಗಳನ್ನೂ ಒಳಗೊಂಡಿರುವ ಫಾಸ್ಪರಸ್ ಹೊಸ ಸೂಪರ್ ಕ್ಯಾಪಾಸಿಟರ್ಗಳಾಗಿದ್ದು ನಾವು ಅದರ ಬಗ್ಗೆ ತೆಗೆದುಕೊಳ್ಳಲು ವೇಗವರ್ಧನೆಯ ಅಥವಾ ಯಾವುದೇ ಕ್ಷೇತ್ರದ ವಸ್ತುಗಳು ಸಾಧ್ಯವಿದೆ ಆದ್ದರಿಂದ ಇಂದು ವಿದ್ಯಾರ್ಥಿ ಸಂಶೋಧನೆ ಏನು ವಿದ್ಯಾರ್ಥಿಗಳು ಈ ಹೊಸ ಸಾಮಗ್ರಿಗಳ ಮೇಲೆ ಕೇಂದ್ರೀಕರಿಸಲು ಸಮರ್ಥರಾಗಿರಬೇಕು ಮತ್ತು ಅವರು ಹೊಸ ವಸ್ತುಗಳ ಅರ್ಥವನ್ನು ಯೋಚಿಸಲು ಸಾಧ್ಯವಿಲ್ಲ ಎಂದು ಸಾಂಪ್ರದಾಯಿಕವಾಗಿ ಭಾವಿಸಲಾಗಿದೆ ಪ್ರತಾಪ್ ಹರಿಡೋಸ್ ಸರಿ ಬಹಳ ಇತ್ತೀಚೆಗೆ ನೋಡಲಾಗುತ್ತಿದೆ ಮತ್ತು ಎತ್ತಿಕೊಂಡು ಮಾಡಲಾದ ವಸ್ತುಗಳ ಮೇಲೆ ಹಿಡಿಯಲು ಹೆಚ್ಚು ಓದುವ ಅಗತ್ಯವಿದೆ ಪ್ರತಾಪ್ ಹರಿಡೋಸ್ ಸರಿ ವಾಸ್ತವವಾಗಿ ನೀವು ಈಗಾಗಲೇ ತಿಳಿದಿರುವಂತಹ ಅನೇಕ ಉದಾಹರಣೆಗಳನ್ನು ನೀವು ಈಗಾಗಲೇ ಉಲ್ಲೇಖಿಸಿರುವಿರಿ ಉದ್ಯಮ ಅಪ್ಲಿಕೇಶನ್ ಇರಬಹುದು ಮತ್ತು ಪೆಟ್ರೋಲಿಯಂ ಕೈಗಾರಿಕೆಗಳು ಒಂದು ತಿಳಿದಿದೆ ಸಾಮಾನ್ಯವಾಗಿ MS ಮತ್ತು PhD ಡಿಗ್ರಿಗಳಲ್ಲಿ ನಾವು ಸಂಶೋಧನೆಯನ್ನು ಯೋಚಿಸಲು ಒಲವು ತೋರುತ್ತೇವೆ ಇದು ನಿಮಗೆ ಸಮಯಕ್ಕಿಂತ ಮುಂಚಿತವಾಗಿ ಗಮನಾರ್ಹವಾಗಿ ತಿಳಿದಿದೆ ಆದ್ದರಿಂದ ಎಂಎಸ್ನಿಂದ ಈ ಸಂದರ್ಭದಲ್ಲಿ ಪಿಹೆಚ್ಡಿ ರೀತಿಯ ಸಂಶೋಧನಾ ಚಟುವಟಿಕೆಯು ನಡೆಯುತ್ತದೆ ಅಲ್ಲಿ ನೀವು ಈ ರೀತಿಯಾಗಿ ಉದ್ಯಮದ ಆಸಕ್ತಿಗಳನ್ನು ಸಂಶೋಧನಾ ಕಾರ್ಯಕ್ರಮದ ಚಟುವಟಿಕೆಯಲ್ಲಿ ತಿಳಿದಿರುವಿರಿ ವಿಶ್ವನಾಥನ್ ಉದ್ಯಮದಲ್ಲಿ ಸರಿ ನಮ್ಮ ಕೇಂದ್ರವು ಸಂಸ್ಕರಣಾ ಉದ್ಯಮವನ್ನು ನಿರ್ವಹಿಸುತ್ತಿದೆ ನಾನು ನಿಮಗೆ ಹೇಳಿದಂತೆ ನಾವು ಇಂದು ಉದ್ಯಮವನ್ನು ಸಂಸ್ಕರಿಸುತ್ತೇವೆ ಏಕೆಂದರೆ ಸಂಸ್ಕರಣಾ ಉದ್ಯಮವು ಭಾರತದಲ್ಲಿ ಪ್ರಮುಖ ಉದ್ಯಮವಾಗಿದೆ ಸುಮಾರು 15 ಸಂಸ್ಕರಣಾಗಾರಗಳು ಇವೆಲ್ಲವೂ ಇವೆ ಸಂಸ್ಕರಣ ಸಾಮರ್ಥ್ಯವು ಹೆಚ್ಚಾಗಿದ್ದರೂ ಕೂಡ ಸಂಸ್ಕರಿಸುವ ವಸ್ತುವು ಕಚ್ಚಾ ತೈಲವು ಬೇರ್ನ ಕೆಳಭಾಗವಾಗಿದೆ ಆದ್ದರಿಂದ ಉಪಯುಕ್ತ ರಾಸಾಯನಿಕಗಳ ಪರಿವರ್ತನೆ ದೊಡ್ಡ ಸಮಸ್ಯೆಯಾಗಿದೆ ಉದಾಹರಣೆಗೆ ಹೊರಬರುವ ತ್ಯಾಜ್ಯ ರಾಸಾಯನಿಕಗಳು ಮಾತ್ರ ಉಪಯುಕ್ತ ರಾಸಾಯನಿಕಗಳು ಸರಿ ಅದು ಟಾರ್ ಅಥವಾ ಬೇರೆ ಯಾವುದು ವ್ಯರ್ಥವಾಗಿಲ್ಲ ಆದರೆ ಇದು ಹೆಚ್ಚಿನ ಮೌಲ್ಯದ ಸರಕು ಅಲ್ಲ ಅವರು ಅದನ್ನು ಸರಿಯಾಗಿ ಬಳಸಬಹುದಾಗಿರುತ್ತದೆ ಆದ್ದರಿಂದ ಇವುಗಳಲ್ಲಿ ಕೆಲವು ರೀತಿಯ ಸಂಸ್ಕರಣ ಪ್ರಕ್ರಿಯೆ ಒಳಗೊಂಡಿರುತ್ತದೆ ಸಂಸ್ಕರಣ ಪ್ರಕ್ರಿಯೆಯು ನೀವು ಬಯಸುವ ಕಣಗಳ ಗಾತ್ರಕ್ಕೆ ಮತ್ತು ಮೌಲ್ಯವನ್ನು ಸೇರಿಸಿದ ಕಣಗಳನ್ನು ಪರಿವರ್ತಿಸುವ ಕಚ್ಚಾ ತೈಲವನ್ನು ಹೊಂದಿರುವುದು ಆದ್ದರಿಂದ ಇದನ್ನು ಐಸೋಮರೈಸೇಶನ್ ಎಂದು ಕರೆಯಬಹುದು ಇದು ಲೆಕ್ಕ ಹಾಕಬಹುದು ಇದು ನಾವು ಸಾಮಾನ್ಯವಾಗಿ ಸಾವಯವ ರಸಾಯನಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದ ಯಾವುದೇ ರಾಸಾಯನಿಕ ಕ್ರಿಯೆಯ ಜೊತೆಗೆ ಅಥವಾ ತುಂಬಾ ದೊಡ್ಡ ಅಣುಗಳನ್ನು ಹೊಂದಿರುವ ಈ ಅಣುಗಳೊಂದಿಗೆ ಮಾಡಬೇಕಾಗಿದೆ ಆದ್ದರಿಂದ ಇಂದು ಉದ್ಯಮವು ಇದನ್ನು ಒತ್ತಾಯಿಸುತ್ತದೆ ಅದೇ ರೀತಿಯಲ್ಲಿ ಔಷಧ ಅಣುಗಳು ಉದಾಹರಣೆಗೆ ಈಗ ನೀವು ಮಾದಕ ದ್ರವ್ಯ ಅಣುಗಳನ್ನು ಹೈಪರ್ಟೆನ್ಶನ್ ಆಣ್ವಿಕವನ್ನು ತೆಗೆದುಕೊಂಡಿದ್ದೀರಿ ಅದು ಬೂಟ್ ಸಂಶ್ಲೇಷಣೆಯಂತೆ ಅಥವಾ ಅದು ಏನೇ ಇರಲಿ ಅದಕ್ಕೆ 5 ರಿಂದ 6 ಹಂತಗಳು ಬೇಕಾಗುತ್ತದೆ ಈ ರೀತಿಯ ವಸ್ತುಗಳೊಂದಿಗೆ ಇಂದು ನಾವು ಅವುಗಳನ್ನು ಒಂದೇ ಹಂತದಲ್ಲಿ ಮಾಡಬಹುದು ಪ್ರತಾಪ್ ಹರಿಡೋಸ್ ಸರಿ ವಿಶ್ವನಾಥನ್ ಇಬಿ ಪ್ರೊಪೆನ್ ಅನ್ನು ಮೂಲ ಮಾಲಿಕ್ಯೂಲ್ ಏಕೈಕ ಹಂತದಿಂದ ಸಂಶ್ಲೇಷಿಸಬಹುದು ವಿಶ್ವನಾಥನ್ ಇಂದು ಇದನ್ನು 5 ಹೆಜ್ಜೆಗಳು ಅಥವಾ 6 ಹೆಜ್ಜೆಗಳಿಂದ ಉತ್ಪಾದಿಸಲಾಗುತ್ತದೆ ಆದ್ದರಿಂದ ವೆಚ್ಚವು ಕಡಿಮೆಯಾಗುತ್ತದೆ ವೆಚ್ಚ ಮಾತ್ರ ಔಷಧಿಗಳನ್ನು ಸುಲಭವಾಗಿ ಲಭ್ಯವಾಗುವ ಮಾನದಂಡವಲ್ಲ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಬಿ ವಿಶ್ವನಾಥನ್ ಆದ್ದರಿಂದ ಅದರ ಅರ್ಥವೇನೆಂದರೆ ನಮ್ಮ ಸಂಶೋಧನೆಗೆ ನಾವು ಮರುಸೃಷ್ಟಿಸಬೇಕಾಗಿದೆ ನಾವು ಒಂದು ದಿನದಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ ಬೂಟ್ ಸಿಂಥೆಸಿಸ್ ದಶಕಗಳವರೆಗೆ ಒಂದಾಗಿದೆ ನಾನು ಅದನ್ನು ಒಂದು ಹಂತದಲ್ಲಿ ಪರಿಚಯಿಸಿದರೆ ಎಲ್ಲರೂ ನನ್ನನ್ನು ನಗುತ್ತಿದ್ದಾರೆ ಆದರೆ ಅದು ಸಾಧ್ಯ ಸರಿ ಆದರೆ ಆರ್ಥಿಕವಾಗಿ ಅದನ್ನು ಉತ್ಪತ್ತಿ ಮಾಡಲು ಮಾಡಬೇಕಾಗಿದೆ ಆದ್ದರಿಂದ ಈ ಅನೇಕ ವಿಷಯಗಳನ್ನು ಹಾಗೆ ಮಾಡಬಹುದು ಪ್ರತಾಪ್ ಹರಿಡೋಸ್ ಹೌದು ಹಾಗಾಗಿ ನಡೆಯುತ್ತಿರುವ ಒಂದು ಸಂಶೋಧನಾ ಕಾರ್ಯಸೂಚಿಯಲ್ಲಿ ಉದ್ಯಮವು ನೇರವಾಗಿ ಆಸಕ್ತಿಯನ್ನು ಹೊಂದಿದೆಯೆಂದು ನಿಮಗೆ ತಿಳಿದಿರುವ ಪ್ರದೇಶಗಳು ಇವುಗಳಾಗಿವೆ ವಿಶ್ವನಾಥನ್ ಹೌದು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಹಾಗೆಯೇ ನಾವು ಆ ಕ್ಷೇತ್ರಗಳಲ್ಲಿ ಸಂಶೋಧನಾ ಕಾರ್ಯಕ್ರಮಗಳನ್ನು ಹೊಂದಿದ್ದರೂ ಸಹ ಹೆಚ್ಚು ಉದ್ಯಮ ಸಂವಹನ ಸಾಧ್ಯತೆಯಿದೆ ಹಾಗಾಗಿ ಪದವೀಧರರಾಗಿರುವ ವಿದ್ಯಾರ್ಥಿಗಳನ್ನು ನೋಡಿದರೆ ಪದವೀಧರರಾಗಿರುವಾಗ ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳನ್ನು ನಾವು ನೋಡೋಣ ಅವರು ಉದ್ಯಮದಲ್ಲಿ ಅಥವಾ ಇತರ ಸಂದರ್ಭಗಳಲ್ಲಿ ಯಾವ ರೀತಿಯ ಸ್ಥಾನಗಳನ್ನು ಪಡೆಯುತ್ತಿದ್ದಾರೆಂದು ನೀವು ನೋಡುತ್ತೀರಿ ವಿಶ್ವನಾಥನ್ ಸರಿ ಪ್ರತಾಪ್ ಹರಿಡೋಸ್ ಸಹಜವಾಗಿ ಸಾಮಾನ್ಯವಾಗಿ ವಿಶ್ವನಾಥನ್ ನಮ್ಮ ಕೇಂದ್ರವು ವಿಶಿಷ್ಟವಾದ ಸ್ಥಳವನ್ನು ಹೊಂದಿದೆ ಆದರೆ ರಾಸಾಯನಿಕ ರಸಾಯನಶಾಸ್ತ್ರಜ್ಞನಾಗಿದ್ದಲ್ಲಿ ಸಾಮಾನ್ಯವಾಗಿ ರಸಾಯನಶಾಸ್ತ್ರವು ಕೈಗಾರಿಕೆಗಳಲ್ಲಿ ವಿಶೇಷವಾಗಿ ಔಷಧೀಯ ಕೈಗಾರಿಕೆಗಳಲ್ಲಿನ ಅವಕಾಶಗಳನ್ನು ಕಂಡುಕೊಳ್ಳುತ್ತದೆ ಅವರು ವಸ್ತು ರಸಾಯನ ಶಾಸ್ತ್ರಜ್ಞರಾಗಿದ್ದಾರೆ ಇಂದು ಭಾರತವು ಅನುಕೂಲಕರ ಸ್ಥಾನದಲ್ಲಿದೆ ಏಕೆಂದರೆ ಎಲ್ಲಾ ಬಹುಜನರು ಭಾರತದಲ್ಲಿ ತಮ್ಮ ತಲೆಮಾರಿನ ಅಥವಾ ಸೆಮಿ ಹೆಡ್ ಕ್ವಾರ್ಟರ್ಗಳನ್ನು ಪಡೆದಿದ್ದಾರೆ ಆದ್ದರಿಂದ ಉದಾಹರಣೆಗೆ ಶೆಲ್ ಅಥವಾ ಸಬೆಯ್ ಅಥವಾ GM ಜಿಇ ಅಥವಾ ಯಾವುದನ್ನಾದರೂ ವಿಪಿಎನ್ಜಿ ಕೂಡ ಅವರು ಭಾರತದಲ್ಲಿವೆ ಮತ್ತು ಆದ್ದರಿಂದ ಅವರಿಗೆ ಹೆಚ್ಚಿನ ಅವಕಾಶಗಳಿವೆ ಹಿಂದೆ ಈ ರೀತಿಯ ಅವಕಾಶ ಭಾರತಕ್ಕೆ ಲಭ್ಯವಿರಲಿಲ್ಲ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಇಂಡಿಯನ್ಸ್ ವಿಶ್ವನಾಥನ್ ಭಾರತ ಅವರು ವಿದೇಶದಲ್ಲಿ ಸಂಶೋಧನಾ ಸ್ಥಾನಗಳನ್ನು ಅಥವಾ ವಿದೇಶದಲ್ಲಿ ಉದ್ಯೋಗಾವಕಾಶವನ್ನು ಮಾತ್ರ ನೋಡಬೇಕು ಪ್ರತಾಪ್ ಹರಿಡೋಸ್ ವಿದೇಶದಲ್ಲಿ ಇಂದು ಭಾರತದಲ್ಲಿ ಸಮಾನ ಉದ್ಯೋಗಗಳು ಸಾಧ್ಯ ಹಾಗಾಗಿ ಅದು ಇತರ ವಿಷಯಗಳಲ್ಲಿ ಒಂದು ಸಮಸ್ಯೆ ಅಲ್ಲ ಆದರೆ ರಸಾಯನ ಶಾಸ್ತ್ರಜ್ಞರಿಗೆ ಮುಂದಿನ 20 30 ವರ್ಷಗಳಲ್ಲಿ ಯಾವುದೇ ಸಮಸ್ಯೆಯನ್ನು ನಾನು ಕಾಣುವುದಿಲ್ಲ ಪ್ರತಾಪ್ ಹರಿಡೋಸ್ ಸರಿ ಅದು ರಸಾಯನಶಾಸ್ತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ಆ ವಿಷಯಕ್ಕೆ ಬಹಳ ಹೃದಯಪೂರ್ಣ ಮಾಹಿತಿಯಾಗಿದೆ ವಿಶ್ವನಾಥನ್ ಹೌದು ಅಗತ್ಯವಾದ ಸ್ಫೂರ್ತಿಯಾದಲ್ಲಿ ಅವುಗಳು ಯಾವುದಾದರೂ ವಿಷಯಕ್ಕೆ ಸುಲಭವಾಗಿ ಹೊಂದಿಕೊಳ್ಳಬಹುದು ಪ್ರತಾಪ್ ಹರಿಡೋಸ್ ಓಕೆ ಹೆಚ್ಚು ಲೌಕಿಕ ಟಿಪ್ಪಣಿಯಲ್ಲಿ ಹೇಳೋಣ ವಿದ್ಯಾರ್ಥಿಗಳು ಆಗಮಿಸಿದಾಗ ಮತ್ತು ಈಗ ನೀವು ಸ್ನಾತಕೋತ್ತರ ಅಥವಾ ಪಿಹೆಚ್ಡಿ ಪ್ರೋಗ್ರಾಂಗೆ ಬಂದಾಗ ನಾನು ಎಷ್ಟು ಬಾರಿ ಯೋಚಿಸುತ್ತಿದ್ದೇನೆಂದರೆ ನಿಮಗೆ ತರಗತಿಯ ಕಲಿಕೆ ತಿಳಿದಿದೆ ಆದರೆ ನೀವು ಗೆಳೆಯರೊಂದಿಗೆ ಸಂವಹನ ಮಾಡುತ್ತಿದ್ದೀರಿ ನಿಮ್ಮ ಸಲಹೆಗಾರರೊಂದಿಗೆ ಪರಸ್ಪರ ಸಂವಹನ ಮಾಡುತ್ತಿದ್ದೀರಿ ನಿಮ್ಮ ಮಾರ್ಗದರ್ಶಿಯೊಂದಿಗೆ ಸಂವಹನ ಮಾಡುತ್ತಿದ್ದೀರಿ ಇವು ನಿಜವಾಗಿಯೂ ಅವರ ಕಲಿಕೆಯ ಪ್ರಕ್ರಿಯೆಗೆ ಬಹಳಷ್ಟು ಕೊಡುಗೆ ನೀಡುವ ವಿಷಯಗಳಾಗಿವೆ ಆದ್ದರಿಂದ ಎಷ್ಟು ಬಾರಿ ವಿದ್ಯಾರ್ಥಿ ಮಾರ್ಗದರ್ಶಿಯನ್ನು ಭೇಟಿಯಾಗಬೇಕು ಅಥವಾ ಆ ಪ್ರಕ್ರಿಯೆಯು ಹೇಗೆ ಹೋಗಬೇಕು ಎಂದು ನಿಮ್ಮ ಅನುಭವದಲ್ಲಿ ನೀವು ಏನು ಶಿಫಾರಸು ಮಾಡುತ್ತೀರಿ ವಿಶ್ವನಾಥನ್ ಸರಿ ಈ ಭಾರತೀಯ ಶಿಕ್ಷಣದ ಮುಖ್ಯ ವಿಷಯಗಳಲ್ಲಿ ಒಂದಾಗಿದೆ ಇದನ್ನು ಹೇಳಲು ನಾನು ವಿಷಾದಿಸುತ್ತಿದ್ದೇನೆ ಆದರೆ ನೀವು ತರಗತಿ ಕೊಠಡಿಯಲ್ಲಿ ಕಲಿಕೆಯ ಶಿಕ್ಷಕ ಅಥವಾ ಪ್ರಾಧ್ಯಾಪಕರಲ್ಲಿ ನಮ್ಮ ಕಲಿಕೆಯು ಬಂದರೆ ಮತ್ತು ಉಪನ್ಯಾಸಗಳನ್ನು ಕೊಡುತ್ತಿದ್ದರೆ ಮತ್ತು ಅದು ಅವರ ತಡೆಗೋಡೆ ದಾಟಿದನ್ನು ಸ್ಥಾಪಿಸಲು ಸಮಯವನ್ನು ಹೊಂದಿಲ್ಲದಿರಬಹುದು ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರಿಗೆ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳಲು ಸಹ ನಿಷೇಧಿಸಲಾಗಿದೆ ಇದು ಬಹಳ ದೊಡ್ಡದಾದ ಮತದಾನವಾಗಿದೆ ಆದ್ದರಿಂದ ಉಪನ್ಯಾಸಗಳು ಮತ್ತು ಶಿಕ್ಷಣಗಳನ್ನು ನೀಡುವ ಬದಲು ನಾನು ಸೂಚಿಸುವದು ಶಿಕ್ಷಣ ಪರಸ್ಪರ ಇರಬೇಕು ಒಂದು ವಿಷಯದ ಬಗ್ಗೆ ಪ್ರಶ್ನೆಗಳು ಹೆಚ್ಚು ಸಂವಾದಾತ್ಮಕವಾಗಿರಬೇಕು ಉಪನ್ಯಾಸವನ್ನು ನೀಡುವ ಬದಲು ಶಿಕ್ಷಕರು ಕೂಡ ಪ್ರಶ್ನೆಗಳನ್ನು ಕೇಳಬಹುದು ಮೊದಲು ಯಾರು ತೊಂದರೆಗೊಳಗಾದದು ಮತ್ತು ಪ್ರವಚನ ಪ್ರಕ್ರಿಯೆಯು ಪಠ್ಯಕ್ರಮವನ್ನು ಒಳಗೊಂಡಿರುತ್ತದೆ ಎಂಬುದನ್ನು ನೋಡಿ ಈಗ ಪಠ್ಯಕ್ರಮವನ್ನು ಮುಚ್ಚುವುದು ಸರಿಯಾಗಿಲ್ಲ ಮಾನದಂಡವಲ್ಲ ಈ ಪಠ್ಯಕ್ರಮವನ್ನು ನೀವು ಹೇಗೆ ಅರ್ಥೈಸಿಕೊಂಡಿದ್ದೀರಿ ಎಂಬುದು ನಿಮ್ಮ ಪ್ರಶ್ನೆಗೆ ಕಾರಣ ಏಕೆಂದರೆ ನಿಮ್ಮ ವೃತ್ತಿಜೀವನದಲ್ಲಿ ನೀವು ಬಳಸುತ್ತಿರುವಿರಿ ಆದ್ದರಿಂದ 60 ನಿಮಿಷಗಳ ತರಗತಿಯಲ್ಲಿ ನಿಮ್ಮ ಉಪನ್ಯಾಸಕ ಗಂಟೆಯಲ್ಲಿ ಸುಮಾರು 60 ಪ್ರಶ್ನೆಗಳನ್ನು ಇರಬೇಕು ವಿಶ್ವನಾಥನ್ ಇದು ಇಬ್ಬರ ನಡುವೆ ಅಡ್ಡಲಾಗಿರಬಹುದು ಅದು ಭಾರತೀಯ ಶಿಕ್ಷಣದಲ್ಲಿ ಭಾರತದಲ್ಲಿ ಬರಬೇಕಾದ ಒಂದು ವಿಷಯ ಇದು ಎಲ್ಲು ಅಲ್ಲ ಪ್ರತಾಪ್ ಹರಿಡೋಸ್ ಇದು ಆಡಿದ ಅಡಿಯಲ್ಲಿದೆ ಇದು ಸ್ವಲ್ಪಮಟ್ಟಿಗೆ ಆಡಲ್ಪಟ್ಟಿದೆ ಆದರೆ ನಾನು ಅರ್ಥೈಸಿಕೊಳ್ಳುವ ವಿದ್ಯಾರ್ಥಿಗೆ ಮಾರ್ಗದರ್ಶಿ ಸಂವಹನದಂತೆ ಎಂದು ನಿಮಗೆ ತಿಳಿದಿದೆ ವಿಶ್ವನಾಥನ್ ಮಾರ್ಗದರ್ಶಿ ಎಲ್ಲಾ ಸಮಯದಲ್ಲೂ ಲಭ್ಯವಿರಬೇಕು ಪ್ರತಾಪ್ ಹರಿಡೋಸ್ ಸಾರ್ವಕಾಲಿಕ ವಿಶ್ವನಾಥನ್ ಅದು ಸುಲಭ ಪ್ರತಾಪ್ ಹರಿಡೋಸ್ ಮಾರ್ಗದರ್ಶಿ ಬಹಳ ಮುಖ್ಯ ವಿಶ್ವನಾಥನ್ ಮತ್ತು ಅವರು ವಿದ್ಯಾರ್ಥಿಗಳನ್ನು ಸಮಾನವಾಗಿ ಪರಿಗಣಿಸಬೇಕು ವಿಶ್ವನಾಥನ್ ಆತನು ಭಯಭೀತ ಪರಿಸ್ಥಿತಿಯಲ್ಲಿ ಅವನನ್ನು ಇರಿಸಬಾರದು ಪ್ರತಾಪ್ ಹರಿಡೋಸ್ ಸರಿ ವಿಶ್ವನಾಥನ್ ಅಥವಾ ಗೌರವಾನ್ವಿತ ಪರಿಸ್ಥಿತಿ ಎರಡೂ ಪ್ರತಾಪ್ ಹರಿಡೋಸ್ ಸರಿ ವಿಶ್ವನಾಥನ್ ಆ ಗೌರವವು ಅಂತರ್ಗತವಾಗಿರಬೇಕು ಅದನ್ನು ಹೊರಗೆ ತೋರಿಸಬಾರದು ಪ್ರತಾಪ್ ಹರಿಡೋಸ್ ಆದ್ದರಿಂದ ಪರಸ್ಪರ ಕ್ರಿಯೆಯು ಹೆಚ್ಚು ಪರಿಣಾಮಕಾರಿಯಾಗಿದೆ ವಿಶ್ವನಾಥನ್ ವಿದ್ಯಾರ್ಥಿಗಳಿಗೆ ಅವನಿಗೆ ಪ್ರತಿರೋಧ ಏನು ಎಂದು ಹೇಳಲು ಸಾಧ್ಯವಾಗುತ್ತದೆ ಪ್ರತಾಪ್ ಹರಿಡೋಸ್ ಖಚಿತವಾಗಿ ಪ್ರೊಫೆಸರ್ ಬಿ ವಿಶ್ವನಾಥನ್ ಅಂದರೆ ಭಾರತೀಯ ಪರಿಸ್ಥಿತಿಯಲ್ಲಿ ಈ ಗುರು ಶಿಷ್ಯ ಪರಿಸ್ಥಿತಿಯು ನಿಜವಾಗಿದ್ದು ಶಿಷ್ಯನಿಗೆ ಗುರುವಿಗೆ ಏನನ್ನಾದರೂ ಕೇಳುವುದಕ್ಕೆ ಸಾಮರ್ಥ್ಯವಿರುವದು ಗುರುವಿನಲ್ಲಿಯೂ ಶಿಷ್ಯನನ್ನು ಕೇಳುವ ಸಾಮರ್ಥ್ಯವಿದೆ ಈ ನಡುವೆ ಕಣ್ಮರೆಯಾಗುತ್ತದೆ ಪ್ರತಾಪ್ ಹರಿಡೋಸ್ ಸರಿ ಆದ್ದರಿಂದ ಅದು ಯೋಗ್ಯವಾದದ್ದು ವಿಶ್ವನಾಥನ್ ಹೌದು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಇದೇ ರೀತಿಯಲ್ಲೂ ಸಹ ಒಂದು ರೀತಿಯ ಅರ್ಥದಲ್ಲಿ ಜನರು ಅಳೆಯುವ ವಿಭಿನ್ನ ವಿಧಾನಗಳಿವೆ ವಿದ್ಯಾರ್ಥಿಗಳು ಹೇಗೆ ಕಾರ್ಯನಿರ್ವಹಿಸಿದ್ದಾರೆ ಎಂಬುದನ್ನು ನಿಮಗೆ ತಿಳಿದಿದೆ ಸಾಮಾನ್ಯವಾಗಿ ನಾವು ಕೇವಲ ಪ್ರಕಟಣೆಗಳನ್ನು ಉಲ್ಲೇಖಿಸುತ್ತೇವೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಂಶೋಧಕರು ಅವರು ಸಂಶೋಧಕರಾಗಿ ಎಷ್ಟು ವಿಕಾಸಗೊಂಡಿದ್ದಾರೆಂದು ನಿಮಗೆ ಅಳೆಯಲು ನೀವು ವಿದ್ಯಾರ್ಥಿಗಳನ್ನು ನೋಡುತ್ತಿರುವ ಇತರ ವಿಧಾನಗಳಿವೆ ವಿಶ್ವನಾಥನ್ ಸರಿ ಇದು ನಮ್ಮ ಕೇಂದ್ರದಲ್ಲಿ ನಾವು ಉದಾಹರಣೆಗಾಗಿ ಅಭ್ಯಾಸ ಮಾಡುತ್ತಿದ್ದೇವೆ ನಾನು ನಿಮಗೆ ಒಂದು ಉದಾಹರಣೆ ಹೇಳುತ್ತೇನೆ ಆಗ ನೀವು ಈ ಉದಾಹರಣೆಯು ಅಮೋನಿಯಾ ಸಂಶ್ಲೇಷಣೆಯನ್ನು ಫ್ರಿಟ್ಜ್ ಹಬರ್ ಅವನ ಬಾಸ್ ಎರ್ನೆಸ್ಟ್ ಅರ್ನೆಸ್ಟ್ ಸಮೀಕರಣ ಅರ್ನೆಸ್ಟ್ ಥರ್ಮೊಡೈನಾಮಿಕ್ಸ್ ಪುಟ್ ಮತ್ತು ಇದು ಅಸಾಧ್ಯವೆಂದು ಹೇಳಿದರು ಆದ್ದರಿಂದ ನೀವು ಇದನ್ನು ಮಾಡಲು ಸಾಧ್ಯವಿಲ್ಲ ಆದರೆ ಅದರ ಹೊರತಾಗಿಯೂ ಹೇಬರ್ ಅದರಲ್ಲಿ ಕೆಲಸ ಮಾಡಿದರು ಮತ್ತು ಬಿಎಸ್ಎಫ್ನೊಂದಿಗೆ ಅಮೋನಿಯಾ ಸಂಶ್ಲೇಷಣೆಯನ್ನು ಪಡೆದರು ಇದು ಮಾನದಂಡವಲ್ಲ ಅಮ್ಮೋನಿಯಾ ಸಂಶ್ಲೇಷಣೆಯು ಎಲ್ಲಿ ಇರಬಾರದೆಂದರೆ ಪ್ರಪಂಚದ ಜನಸಂಖ್ಯೆಯು ಒಂದೂವರೆ ಅಥವಾ ಮೂರನೇ ಒಂದು ಭಾಗದಷ್ಟು ಇರುತ್ತದೆ ಏಕೆಂದರೆ ಅದು ಎಲ್ಲ ಜನರಿಗೆ ಆಹಾರವನ್ನು ಒದಗಿಸಿದೆ ಅದಕ್ಕಾಗಿಯೇ ವಿಶ್ವ ಜನಸಂಖ್ಯೆಯು ಹೆಚ್ಚಿದೆ ವಿಶ್ವನಾಥನ್ ಈಗ ನಾವು ಕೇಳಿದ ಪ್ರಶ್ನೆಯೆಂದರೆ CO2 ಗೆ ರಾಸಾಯನಿಕಗಳು ಥರ್ಮೋಡೈನಮಿಕ್ ಆಗಿರುವುದಿಲ್ಲ ವಿಶ್ವನಾಥನ್ ಆದ್ದರಿಂದ ಉದಾಹರಣೆಗೆ ನಾವು ಈ CO2 ಸಮಸ್ಯೆಗೆ ಬಂದ ಮಾರ್ಗವಾಗಿದೆ ಹ್ಯಾಬರ್ ಅಮೋನಿಯಾ ಸಂಶ್ಲೇಷಣೆ ಮಾಡಬಹುದಾದರೆ ರಾಸಾಯನಿಕಗಳಿಗೆ ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನು ಏಕೆ ಮಾಡಬಾರದು ಪ್ರತಾಪ್ ಹರಿಡೋಸ್ ರಾಸಾಯನಿಕಗಳು ವಿಶ್ವನಾಥನ್ ಆದ್ದರಿಂದ ಈ ರೀತಿಯ ಪ್ರಶ್ನೆಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕೇಳಿದ್ದೇವೆ ಮತ್ತು ಸಂಶೋಧನೆಗೆ ಆಸಕ್ತಿ ತೋರಿಸುತ್ತೇವೆ ಏಕೆಂದರೆ ಈ ಸಂಶೋಧಕರು ತಕ್ಷಣ ಫಲಿತಾಂಶಗಳನ್ನು ಒದಗಿಸುವುದಿಲ್ಲ ಅಥವಾ ಫಲಿತಾಂಶಗಳನ್ನು ನೀಡುವುದಿಲ್ಲ ಆದ್ದರಿಂದ ಅವರು ವಿರೋಧಿಸಬಾರದು ವಿಶ್ವನಾಥನ್ ಅವರು ಸಮಸ್ಯೆಗಳನ್ನು ಎದುರಿಸಲು ಸಿದ್ಧರಿರಬೇಕು ಆದ್ದರಿಂದ ಇಂದಿನಂತೆಯೇ ವಿದ್ಯಾರ್ಥಿಗಳಿಗೆ ಪ್ರೇರೇಪಿಸಬೇಕಿದೆ ಇದು ಕೇವಲ ಒಂದು ಉದಾಹರಣೆಯಾಗಿದೆ ಅನೇಕ ಉದಾಹರಣೆಗಳಿವೆ ಉದಾಹರಣೆಗೆ ನಾನು ನಿಮಗೆ ಹೇಳಿದ್ದಂತೆ ಸೂಪರ್ ಕೆಪಾಸಿಟರ್ಗಳು ಇಂಗಾಲದ ವಸ್ತುಗಳಲ್ಲಿರುವ ಪರಮಾಣುವಿನ ಪರ್ಯಾಯವನ್ನು ಈಗ ತಿಳಿದುಬಂದಿದೆ ಆದರೆ ನಾವು 20 ವರ್ಷಗಳ ಹಿಂದೆ ಪ್ರಾರಂಭವಾದಾಗ ಕಾರ್ಬನ್ನಲ್ಲಿ ಸಾರಜನಕವನ್ನು ಬದಲಿಸಬಹುದೆಂದು ಯಾರೂ ಕೂಡ ಭಾವಿಸಲಿಲ್ಲ ಪ್ರತಾಪ್ ಹರಿಡೋಸ್ ಸರಿ ವಿಶ್ವನಾಥನ್ ಸಾರಜನಕವು 5 ವೇಲೆನ್ಸ್ ಆಗಿದ್ದು ಕಾರ್ಬನ್ 4 ವೇಲೆನ್ಸ್ ಆಗಿದೆ ಪ್ರತಾಪ್ ಹರಿಡೋಸ್ ವೇಲೆನ್ಸ್ ವಿಶ್ವನಾಥನ್ ಆದ್ದರಿಂದ ಅಂತಹ ಒಂದು ಘನ ಸ್ಥಿತಿ ವಸ್ತುವು ಸಾಧ್ಯವಿಲ್ಲ ಈಗಲೂ ಅನೇಕ ಘನ ಸ್ಥಿತಿಯ ರಸಾಯನಶಾಸ್ತ್ರವು ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಪ್ರತಾಪ್ ಹರಿಡೋಸ್ ಸರಿ ವಿಶ್ವನಾಥನ್ ಆದರೆ ಆ ರೀತಿಯ ವಿಷಯಗಳು ಸಾಧ್ಯ ಆದ್ದರಿಂದ ಒಬ್ಬರು ಅಸಾಂಪ್ರದಾಯಿಕವಾಗಿ ಯೋಚಿಸಬಹುದು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 ಪ್ರತಾಪ್ ಹರಿಡೋಸ್ ಆದ್ದರಿಂದ ನೀವು ಅಸಾಂಪ್ರದಾಯಿಕ ಚಿಂತಕ ಸಂಸ್ಕಾರಕಗಳನ್ನು ಹುಡುಕುತ್ತಿದ್ದೀರಿ ಪ್ರತಾಪ್ ಹರಿಡೋಸ್ ಅಥವಾ ಆ ಪ್ರಕ್ರಿಯೆಗಳನ್ನು ಪ್ರೇರೇಪಿಸಿ ಪ್ರತಾಪ್ ಹರಿಡೋಸ್ ಆ ಪ್ರಕ್ರಿಯೆಗಳನ್ನು ಪ್ರಚೋದಿಸಿ ಮತ್ತು ಅವರು ನಿಜವಾಗಿಯೂ ನಿಮ್ಮಿಂದ ವಿಭಿನ್ನವಾಗಿ ಯೋಚಿಸುತ್ತಿದ್ದಾರೆ ಎಂಬ ಅರ್ಥವನ್ನು ನೀಡುತ್ತದೆ ಅದು ನಿಮಗೆ ಒಂದು ಸ್ಟ್ರೀಮ್ ಲೈನ್ ಆಗಿರುತ್ತದೆ ಎಂದು ತಿಳಿದಿರುವಿರಿ ಮತ್ತು ನಂತರ ಅವುಗಳು ಸಂಶೋಧನಾ ಪ್ರಕ್ರಿಯೆಗಳಂತೆ ಕಲಿಯುತ್ತಿದ್ದಾರೆ ಅವರು ನಿಮಗೆ ಕುತೂಹಲಕಾರಿ ಒಳನೋಟವನ್ನು ಸಾಂಪ್ರದಾಯಿಕವಾಗಿ ಹೇಳಿರುವ ಯಾವುದೇ ನಿಯತಾಂಕಗಳನ್ನು ಹೊರತುಪಡಿಸಿ ಯೋಚಿಸುವುದು ಹೇಗೆ ಎಂದು ತಿಳಿದುಬರುತ್ತದೆ ಮತ್ತು ಅದು ಸಂಶೋಧಕರಂತೆ ಬೆಳೆಯಲು ಸಹಾಯ ಮಾಡುತ್ತದೆ ಆದ್ದರಿಂದ ನಾನು ಇದನ್ನು ಕೇಳುವ ಮೂಲಕ ಈ ಚರ್ಚೆಯನ್ನು ಮುಕ್ತಾಯಗೊಳಿಸಲು ಬಯಸುತ್ತೇನೆ ಬಹಳಷ್ಟು ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗುತ್ತಿದ್ದಾರೆ ಯಾರು ಪರಿಗಣಿಸುತ್ತಿದ್ದಾರೆ ರಸಾಯನಶಾಸ್ತ್ರ ಸ್ನಾತಕೋತ್ತರ ಪದವಿ ಅಥವಾ ಪಿಎಚ್ಡಿ ಪದವಿ ಮುಂಚಿತವಾಗಿ ನಿಮಗೆ ತಿಳಿದಿದೆ ಆದ್ದರಿಂದ ರಸಾಯನಶಾಸ್ತ್ರದಲ್ಲಿ ಉನ್ನತ ಮಟ್ಟದ ಪದವಿಗಾಗಿ ಮಹತ್ವಾಕಾಂಕ್ಷೆಯ ಈ ರೀತಿಯ ವಿದ್ಯಾರ್ಥಿಗಳಿಗೆ ಸಲಹೆ ನೀಡುವ ಪದಗಳು ಯಾವುವು ವಿಶ್ವನಾಥನ್ ಸರಿ ಕೆಮಿಸ್ಟ್ರಿಯನ್ನು ಸಾಮಾನ್ಯವಾಗಿ ತಲಾಧಾರದ ವಿನ್ಯಾಸ ಭೌತಶಾಸ್ತ್ರದ ನೀತಿಶಾಸ್ತ್ರ ಮತ್ತು ಭೌತಶಾಸ್ತ್ರವೆಂದು ಪರಿಗಣಿಸಲಾಗುತ್ತದೆ ರಸಾಯನಶಾಸ್ತ್ರಕ್ಕಿಂತ ಹೆಚ್ಚು ಮೂಲಭೂತವಾದದ್ದು ಜನರು ಭಾವಿಸಿದರೆ ವಿದ್ಯಾರ್ಥಿಗಳಿಗೆ ಮೊದಲನೆಯದಾಗಿ ಅವರು ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಪರಮಾಣು ಕೌಶಲ್ಯಕ್ಕೆ ಬರಬೇಕಾಗುತ್ತದೆ ಮೋಲಾರ್ ಅಥವಾ ಮಿಲ್ಲಿ ಮೊಲಾರ್ ಅಥವಾ ಸೂಕ್ಷ್ಮ ಮೋಲಾರ್ ಅಲ್ಲ ಇದು ಪರಮಾಣು ಕೌಶಲ್ಯಕ್ಕೆ ಬರಬೇಕಾಗುತ್ತದೆ ಈಗ ನಾವು ಪರಮಾಣು ಮಾಪಕಕ್ಕೆ ಬರುತ್ತಿರುವಾಗ ಶೋಧಕಗಳು ಕೂಡಾ ಬದಲಾಗಬೇಕಾಗಿರುತ್ತದೆ ಎಲೆಕ್ಟ್ರೋ ರಸಾಯನಶಾಸ್ತ್ರ ಈಗ ನ್ಯಾನೊ ಕೌಶಲ್ಯವನ್ನು ಮಾಡಬಹುದು ಆದರೆ ನಮಗೆ ಬೇಕಾದುದೆಂದರೆ ಪೆಕೊ ಮಾಪಕ ಅಥವಾ ಫೆಮೋ ಪ್ರಮಾಣದ 10 ಗೆ ಶಕ್ತಿಯ 12 ಅಥವಾ 10 ಮೈನಸ್ 15 ಮೋಲಾರ್ ಸಾಂದ್ರತೆಗಳು ಈಗ ಅಂತಹ ಸವಾಲನ್ನು ತೆಗೆದುಕೊಳ್ಳುವಲ್ಲಿ ವಿದ್ಯಾರ್ಥಿಗಳು ಕ್ರಿಯಾತ್ಮಕತೆಯನ್ನು ಹೊಂದಿರಬೇಕು ಅದು ಮೊದಲ ವಿಷಯ ಎರಡನೆಯ ವಿಷಯವೆಂದರೆ ರಸಾಯನಶಾಸ್ತ್ರಜ್ಞರು ಯಾವಾಗಲೂ ಗಣಿತಶಾಸ್ತ್ರದ ಭಯದಲ್ಲಿದ್ದರೆ ಇಂದು ಗಣಿತಶಾಸ್ತ್ರವು ಎಲ್ಲ ವಿಷಯಕ್ಕೆ ಒಂದು ಭಾಷೆಯಾಗಿದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಬಿ ವಿಶ್ವನಾಥನ್ ಗಣಿತಶಾಸ್ತ್ರವು ಗಣಿತಶಾಸ್ತ್ರಜ್ಞರಿಗೆ ಶುದ್ಧ ಗಣಿತಶಾಸ್ತ್ರ ಆದರೆ ಇತರರಿಗೆ ಗಣಿತ ಕೇವಲ ಒಂದು ಭಾಷೆ ನಾನು 4 ಅನ್ನು ಹೇಳಲು ಬಯಸಿದರೆ ನಾನು 2 ಪ್ಲಸ್ 2 4 ಎಂದು ಹೇಳಬಹುದು ಆದ್ದರಿಂದ ಅದು ಹೇಗೆ ಇರಬೇಕೆಂಬುದು ಆದ್ದರಿಂದ ನಾವು ಎಲ್ಲರೂ ಗಣಿತ ಮಾಡಬೇಕು ಪ್ರತಾಪ್ ಹರಿಡೋಸ್ ಅದನ್ನು ಅಳವಡಿಸಿಕೊಳ್ಳಿ ವಿಶ್ವನಾಥನ್ ಗಣಿತಶಾಸ್ತ್ರವನ್ನು ಇತರ ವಿಜ್ಞಾನಿಗಳಿಗೆ ಭಾಷೆಯಾಗಿ ಅಳವಡಿಸಿಕೊಳ್ಳಿ ಅವರು ಅದನ್ನು ಮಾಡಿದರೆ ಅವರು ನಿರ್ವಹಿಸಲು ಸಾಧ್ಯವಾಗುತ್ತದೆ ನಾನು ಡಿಎಫ್ಡಿ ಅಥವಾ ಎಚ್ಆರ್ ಅನ್ನು ಹೇಳಿದ್ದೇನೆಂದರೆ ಅದು ಸ್ವಯಂ ಸ್ಥಿರವಾಗಿದ್ದರೂ ಸುಲಭವಾಗುತ್ತದೆ ಆದರೆ ದುರದೃಷ್ಟವಶಾತ್ ನಮ್ಮ ಕ್ವಾಂಟಮ್ ಮೆಕ್ಯಾನಿಕ್ಸ್ ಜನರು ರಸಾಯನಶಾಸ್ತ್ರಜ್ಞರಿಗೆ ಕಲಿಸುವವರಾಗಿದ್ದು ಅವರು ತಕ್ಷಣವೇ ಎರಡನೆಯ ಆದೇಶದ ವಿಭಿನ್ನ ಸಮೀಕರಣ ಮತ್ತು ಪರಿಹಾರಗಳ ದೈಹಿಕ ಪ್ರಾಮುಖ್ಯತೆಯನ್ನು ಒತ್ತಿಹೇಳಿದ ನಂತರವೇ ಉಳಿದ ಎಲ್ಲ ವಿಷಯಗಳು ಪ್ರತಾಪ್ ಹರಿಡೋಸ್ ಸರಿ ವಿಶ್ವನಾಥನ್ ಆದ್ದರಿಂದ ಈ ರೀತಿಯ ವಿಷಯಗಳನ್ನು ಹೆಚ್ಚು ತೆಗೆದುಕೊಳ್ಳಬಾರದು ಗಣಿತದ ಅಭಿವ್ಯಕ್ತಿಗಳ ವಿಶ್ಲೇಷಣಾತ್ಮಕ ಪರಿಹಾರಗಳನ್ನು ಅವರು ನೋಡಬೇಕು ಪ್ರತಾಪ್ ಹರಿಡೋಸ್ ಸರಿ ವಿಶ್ವನಾಥನ್ ನಂತರ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾನು ರಸಾಯನಶಾಸ್ತ್ರ ಅಥವಾ ಭೌತಶಾಸ್ತ್ರ ಅಥವಾ ನೈಸರ್ಗಿಕ ವಿಜ್ಞಾನ ಅಥವಾ ಭೌತಿಕ ವಿಜ್ಞಾನವು ಸವಾಲಿನ ಕೆಲಸ ಎಂದು ಯೋಚಿಸುವುದಿಲ್ಲ ಇದು ಬಹಳ ಮನರಂಜನಾ ಮತ್ತು ಆಸಕ್ತಿದಾಯಕ ಕೆಲಸ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ವಿಶ್ವನಾಥನ್ ಆದ್ದರಿಂದ ವಿದ್ಯಾರ್ಥಿಗಳು ಭಾವಿಸಬೇಕು ಪ್ರತಾಪ್ ಹರಿಡೋಸ್ ಆರಾಮದಾಯಕ ವಿಶ್ವನಾಥನ್ ಎಂಜಿನಿಯರಿಂಗ್ ಅವುಗಳಲ್ಲಿ ಒಂದು ನಾನು ಅದನ್ನು ನಿರಾಕರಿಸುತ್ತಿಲ್ಲ ಪ್ರತಾಪ್ ಹರಿಡೋಸ್ ಖಚಿತವಾಗಿ ವಿಶ್ವನಾಥನ್ ನೀವು ಅದನ್ನು ಕೈಯಲ್ಲಿ ಮಾಡುತ್ತಿರುವ ಕಾರಣ ಇಂಥ ಉದಾಹರಣೆಯನ್ನು ನೀವು ಮಾಡಬಹುದಾಗಿದೆ ಎಮ್ಒಎಫ್ ಮೆಟಲ್ ಸಾವಯವ ಫ್ರೇಮ್ ಕೆಲಸವು ಇಟ್ಟಿಗೆ ಮತ್ತು ಗಾರೆ ಹೊಂದಿರುವ ಕಟ್ಟಡವನ್ನು ನಿರ್ಮಿಸುವ ಬದಲು ಅಣುಗಳಲ್ಲಿ ನಿರ್ಮಿಸುತ್ತಿದೆ ಆದ್ದರಿಂದ ಆ ರಂಧ್ರದ ಘನವಸ್ತುಗಳಂತೆಯೇ ವಸ್ತುವನ್ನು ಮಾತ್ರ ನಿರ್ಮಿಸುತ್ತಿದೆ ಆದ್ದರಿಂದ ರಸಾಯನಶಾಸ್ತ್ರ ಸಾಮಾನ್ಯವಾಗಿ ವಿಜ್ಞಾನವು ಇಂದಿನದಕ್ಕಿಂತ ಹೆಚ್ಚು ಆಸಕ್ತಿಕರವಾಗಿರುತ್ತದೆ ಪ್ರತಾಪ್ ಹರಿಡೋಸ್ ಅಥವಾ ಅದನ್ನು ಗ್ರಹಿಸಲು ಸಾಧ್ಯವಾದರೆ ಅದರಲ್ಲಿ ಆಸಕ್ತಿದಾರರನ್ನು ತಕ್ಷಣವೇ ಗುರುತಿಸುವುದಕ್ಕಿಂತ ಹೆಚ್ಚು ಸವಾಲುಗಳನ್ನು ಜನರು ಗ್ರಹಿಸಬಹುದು ಪ್ರತಾಪ್ ಹರಿಡೋಸ್ ಆದ್ದರಿಂದ ಮಹತ್ವಾಕಾಂಕ್ಷೆಯ ವಿದ್ಯಾರ್ಥಿ ಅವರು ಅದನ್ನು ಗುರುತಿಸಲು ಕಲಿತಿದ್ದರೆ ನೀವು ಅವರ ಭಯವನ್ನು ದೂರವಿರಿಸಿ ಮತ್ತು ಅದನ್ನು ಹೆಚ್ಚು ಅಳವಡಿಸಿಕೊಳ್ಳುವಿರಿ ಎಂದು ನಿಮಗೆ ತಿಳಿದಿದೆ ಅವರು ಬಹುಶಃ ಹೃದಯ ಅಥವಾ ಪಿಎಚ್ಡಿ ಪದವಿಗೆ ಹೆಚ್ಚು ಆರಾಮವಾಗಿ ಹೊಂದಿಕೊಳ್ಳುತ್ತಾರೆ ತುಂಬಾ ಧನ್ಯವಾದಗಳು ಪ್ರೊಫೆಸರ್ ವಿಶ್ವನಾಥನ್ ಪ್ರೊಫೆಸರ್ ಬಿ ವಿಶ್ವನಾಥನ್ ಧನ್ಯವಾದಗಳು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಈ ಚರ್ಚೆಯಲ್ಲಿ ನಾವು ನಿಮ್ಮನ್ನು ಹೊಂದಿರುವ ಒಂದು ಸವಲತ್ತು ಇದು ನಮಗೆ ಸಂತೋಷವನ್ನುಂಟುಮಾಡುತ್ತದೆ ಪ್ರೊಫೆಸರ್ ಬಿ ವಿಶ್ವನಾಥನ್ ತುಂಬಾ ಧನ್ಯವಾದಗಳು